ಎನ್ ಪಿ ಟಿ ಇ ಎಲ್ ನ ಆನ್ಲೈನ್ ಸಾಮಾಜಿಕ ಮಾಧ್ಯಮ ಕೋರ್ಸ್ ಗೌಪ್ಯತೆ ಮತ್ತು ಭದ್ರತೆಗೆ ಮರಳಿ ಸುಸ್ವಾಗತ ಇದು ಎಂಟನೇ ವಾರ ಮತ್ತು ಇದು ವಾರದ ಎರಡನೇ ಭಾಗವಾಗಿದೆ ಆದ್ದರಿಂದ ಇಲ್ಲಿಯವರೆಗೆ ನಾವು ನೋಡುತ್ತಿರುವ ಸಾಮಾಜಿಕ ನೆಟ್ವರ್ಕ್ ಗಳು ಸಾಮಾನ್ಯವಾಗಿ ಫೇಸ್ಬುಕ್ ಟ್ವಿಟರ್ ನಂತಹ ಜನಪ್ರಿಯ ನೆಟ್ವರ್ಕ್ ಗಳಾಗಿವೆ ಮತ್ತು ಇವುಗಳನ್ನು ಆನ್ಲೈನ್ ಸಾಮಾಜಿಕ ಜಾಲತಾಣಗಳು ಎಂದು ಕರೆಯಲಾಗುತ್ತದೆ ಮತ್ತು ನಿರ್ದಿಷ್ಟವಾಗಿ ನಾವು ಫೋರ್ಸ್ಕ್ವೇರ್ ಅನ್ನು ಸಹ ನೋಡಿದ್ದೇವೆ ಇದು ಸ್ಥಳ ಆಧಾರಿತ ಸಾಮಾಜಿಕ ನೆಟ್ವರ್ಕ್ ಆಗಿದೆ ನಂತರ ನಾನು ಸಂಕ್ಷಿಪ್ತವಾಗಿ ನಾವು ಅಲ್ಪಕಾಲಿಕ ಎಫೆಮೆರಾಲ್ ephemeral ಸಾಮಾಜಿಕ ನೆಟ್ವರ್ಕ್ ಗಳ ಕುರಿತು ಮಾತನಾಡಿದ್ದೇವೆ ಎಂದು ಭಾವಿಸುತ್ತೇನೆ ಅವುಗಳು ಕೆಲವು ಸಮಯದ ನಂತರ ಉತ್ಪತ್ತಿಯಾಗುವ ವಿಷಯಗಳನ್ನು ವಾಸ್ತವವಾಗಿ ತೆಗೆದುಹಾಕಬಹುದಾದ ನೆಟ್ವರ್ಕ್ ಗಳಾಗಿವೆ ಅಲ್ಲಿ ವಿಷಯಗಳು ಅಲ್ಪಕಾಲಿಕವಾಗಿರುತ್ತವೆ ಅದು ಸ್ನ್ಯಾಪ್ಶಾಟ್ ನೆಟ್ವರ್ಕ್ ನಂತಿದೆ ಅಲ್ಲಿ ನೀವು ಕೆಲವು ವಿಷಯವನ್ನು ಪೋಸ್ಟ್ ಮಾಡುತ್ತೀರಿ ಮತ್ತು ಕೆಲವೊಮ್ಮೆ ಆ ವಿಷಯವನ್ನು ಅಳಿಸಲಾಗುತ್ತದೆ ನಾವು ಉಪನ್ಯಾಸದ ಈ ಭಾಗವನ್ನು ನೋಡಲು ಹೊರಟಿರುವುದು ಅನಾಮಧೇಯ ನೆಟ್ವರ್ಕ್ ಎಂದು ಕರೆಯಲ್ಪಡುತ್ತದೆ ಅನಾಮಧೇಯ ನೆಟ್ವರ್ಕ್ ಗಳು ನೆಟ್ವರ್ಕ್ ಗಳಾಗಿವೆ ಅಲ್ಲಿ ಅದು ಸ್ಪಷ್ಟವಾಗಿ ಗೋಚರಿಸುವುದಿಲ್ಲ ಅಥವಾ ವಿಷಯವನ್ನು ಯಾರು ಪೋಸ್ಟ್ ಮಾಡುತ್ತಿದ್ದಾರೆಂದು ಕಂಡುಹಿಡಿಯಲು ಸಾಧ್ಯವಿಲ್ಲ ಆದ್ದರಿಂದ ನಾವು ಕೆಲವು ಉದಾಹರಣೆಗಳೊಂದಿಗೆ ಅನಾಮಧೇಯ ನೆಟ್ವರ್ಕ್ ಗಳು ಯಾವುವು ಎಂಬುದರ ಕುರಿತು ವಿವರವಾಗಿ ನೋಡಲಿದ್ದೇವೆ ಮತ್ತು ಫೇಸ್ಬುಕ್ ಅಥವಾ ಟ್ವಿಟರ್ ನಂತಹ ಸಾಮಾನ್ಯ ನೆಟ್ವರ್ಕ್ ಗಳಿಗೆ ಹೋಲಿಸಿದರೆ ಅನಾಮಧೇಯ ನೆಟ್ವರ್ಕ್ ಹೇಗೆ ವರ್ತಿಸುತ್ತದೆ ಎಂಬುದನ್ನು ಕಂಡುಹಿಡಿಯಲು ನಾನು ನಿಮಗೆ ಕೆಲವು ಸಂಶೋಧನೆ ಮಾಡಿರುವುದನ್ನು ತೋರಿಸುತ್ತೇನೆ ಅನಾಮಧೇಯ ನೆಟ್ವರ್ಕ್ ಗಳ ಕೆಲವು ಉದಾಹರಣೆಗಳೆಂದರೆ 4ಚಾನ್ ವಿಸ್ಪರ್ ಸೀಕ್ರೆಟ್ ಯಿಕ್ ಯಾಕ್ ವಿಕರ್ ಇವುಗಳು ವಿವಿಧ ರೀತಿಯ ಅನಾಮಧೇಯ ಸಾಮಾಜಿಕ ನೆಟ್ವರ್ಕ್ ಗಳು ಇನ್ನು ಹಲವಾರು ಇವೆ ಅಂತಹ ಹಲವಾರು ನೆಟ್ವರ್ಕ್ ಗಳು ಲಭ್ಯವಿದೆ ಇಲ್ಲಿ ಕೊಟ್ಟಿರುವುದು ಕೇವಲ ಒಂದು ಸಣ್ಣ ಪಟ್ಟಿ ಮಾತ್ರ ನಿಮಗೆ ಅನಾಮಧೇಯ ಸಾಮಾಜಿಕ ನೆಟ್ವರ್ಕ್ ಏಕೆ ಬೇಕು ನಾವು ಈಗಾಗಲೇ ಫೇಸ್ಬುಕ್ ಅನ್ನು ಹೊಂದಿದ್ದೇವೆ ನಾವು ಈಗಾಗಲೇ ಟ್ವಿಟರ್ ಅನ್ನು ಹೊಂದಿದ್ದೇವೆ ನಿಮಗೆ ಅನಾಮಧೇಯ ನೆಟ್ವರ್ಕ್ ಅಥವಾ ನೆಟ್ವರ್ಕ್ ವರ್ಗದ ನೆಟ್ವರ್ಕ್ ಅಥವಾ ನೆಟ್ವರ್ಕ್ ಏಕೆ ಬೇಕಾಗಬಹುದು ಅದು ಆದ್ಯತೆಯನ್ನು ನೀಡುತ್ತದೆ ಅಥವಾ ಅನಾಮಧೇಯತೆಯನ್ನು ಹೊಂದಲು ಸೌಲಭ್ಯವನ್ನು ನೀಡುತ್ತದೆ ಗೌಪ್ಯತೆಯ ಅರಿವು ಹೆಚ್ಚುತ್ತಿದೆ ಆದ್ದರಿಂದ ಜನರು ಗೌಪ್ಯತೆಯ ಬಗ್ಗೆ ಹೆಚ್ಚು ಹೆಚ್ಚು ತಿಳಿದುಕೊಳ್ಳುತ್ತಿದ್ದಾರೆ ಜನರು ತಿಳುವಳಿಕೆ ಪಡೆಯುತ್ತಿದ್ದಾರೆ ಅಥವಾ ಜನರು ಆನ್ಲೈನ್ ಸಾಮಾಜಿಕ ನೆಟ್ವರ್ಕ್ ಗಳಲ್ಲಿ ಹೆಚ್ಚಿನ ಗೌಪ್ಯತೆಯನ್ನು ಹೊಂದಲು ಬಯಸುತ್ತಾರೆ ಆದ್ದರಿಂದ ಜನರು ಅನಾಮಧೇಯತೆ ನೆಟ್ವರ್ಕ್ ಗಳನ್ನು ಹೆಚ್ಚು ಹುಡುಕುತ್ತಿದ್ದಾರೆ ಮತ್ತು ಸ್ನೋಡೆನ್ ನಂತಹ ಘಟನೆಗಳೂ ಇದ್ದವು ಪ್ರಿಸಂ ನಂತಹ ಯೋಜನೆಗಳು ಸಾರ್ವಜನಿಕವಾಗಿ ಲಭ್ಯವಿರುವ ಮಾಹಿತಿ ಅಥವಾ ಈ ಸಂಸ್ಥೆಗಳಿಗೆ ಲಭ್ಯವಿರುವ ಮಾಹಿತಿಯನ್ನು ಇತರ ಕಾರಣಗಳಿಗಾಗಿ ಬಳಸಬಹುದು ಮತ್ತು ಸಹಜವಾಗಿ ಭಾರತದಲ್ಲಿ ಒಂದು ಘಟನೆ ಇದೆ ಅಲ್ಲಿ ಕೆಲವೊಂದು ಪೋಸ್ಟ್ ಮಾಡಲಾಗಿದೆ ಮತ್ತು ಆ ಪೋಸ್ಟ್ ಅನ್ನು ವಾಸ್ತವವಾಗಿ ವೈರಲ್ ಎಂದು ಕರೆಯಲಾಗುತ್ತದೆ ಮತ್ತು ಪೋಸ್ಟ್ ನ ಪರಿಣಾಮಗಳೂ ಇವೆ ಆದ್ದರಿಂದ ಪ್ರಪಂಚದಾದ್ಯಂತ ನಡೆಯುತ್ತಿರುವ ಇದು ನಿರೀಕ್ಷಿಸುತ್ತಿರುವ ಸಾಮಾಜಿಕ ಜಾಲತಾಣಗಳನ್ನು ಬಳಸುವ ಬಳಕೆದಾರರನ್ನು ಹೆಚ್ಚು ಗೌಪ್ಯತೆಯನ್ನು ನಿರೀಕ್ಷಿಸುವಂತೆ ಮಾಡುವ ಅನೇಕ ಘಟನೆಗಳು ನೆಟ್ವರ್ಕ್ ಗಳಲ್ಲಿ ಅನಾಮಧೇಯತೆಯನ್ನು ನಿರೀಕ್ಷಿಸುತ್ತವೆ ಏಕೆಂದರೆ ಉದಾಹರಣೆಗೆ ನಾನು ಫೇಸ್ಬುಕ್ ನಲ್ಲಿ ಪೋಸ್ಟ್ ಮಾಡಿದರೆ ನಾನು ಟ್ವಿಟ್ಟರ್ ನಲ್ಲಿ ಪೋಸ್ಟ್ ಮಾಡಿದರೆ ಅದು ಪಿಕೆ ಪೊನ್ನುರಂಗಂ ಡಾಟ್ ಕುಮಾರಗುರು ಡಾಟ್ ಅಥವಾ ಟ್ವಿಟ್ಟರ್ ನಲ್ಲಿ ಪೊಂಗುರು ಪೋಸ್ಟ್ ಮಾಡುತ್ತಿದ್ದಾರೆ ಎಂಬುದು ಬಹಳ ಸ್ಪಷ್ಟವಾಗಿದೆ ವಾಸ್ತವವಾಗಿ ನಾನು ಸಾಮಾಜಿಕ ನೆಟ್ವರ್ಕ್ ಗಳಲ್ಲಿ ಏನನ್ನಾದರೂ ಹೇಳಲು ಬಯಸಿದರೆ ಆದರೆ ಪೋಸ್ಟ್ ಗೆ ನಾನು ಕಾರಣವೆಂದು ಹೇಳಲು ಬಯಸದಿದ್ದರೆ ನಾನು ಈ ಅನಾಮಧೇಯ ಸಾಮಾಜಿಕ ನೆಟ್ವರ್ಕ್ ಅನ್ನು ಬಳಸುತ್ತೇನೆ ಹಾಗಾಗಿ ಜಾಲತಾಣ ವಿಸ್ಪರ್ ಡಾಟ್ sh ನ ಸ್ಲೈಡ್ ಸ್ಕ್ರೀನ್ ಶಾಟ್ ಇಲ್ಲಿದೆ ಈ ಚಿತ್ರದಲ್ಲಿ ಜನಪ್ರಿಯ ಇತ್ತೀಚಿನ ಲಾಲ್ ತಪ್ಪೊಪ್ಪಿಗೆಗಳು ಸಂಬಂಧ ಓ ದೇವರೇ ಮತ್ತು ಅವರು ಈ ವಿಭಾಗಗಳನ್ನು ರಚಿಸುವ ಮೂಲಕ ವಿಷಯವನ್ನು ಉನ್ನತ ಕ್ರಮದಲ್ಲಿ ಆಯೋಜಿಸಲಾಗಿದೆ ವಿಸ್ಪರ್ ನಲ್ಲಿ ಅಪ್ಲೋಡ್ ಮಾಡಿದರೆ ಈ ವರ್ಗಗಳಲ್ಲಿ ಯಾವುದಾದರೂ ಒಂದಕ್ಕೆ ಸೇರುತ್ತದೆ ಮತ್ತು ಯು ಆರ್ ಎಲ್ ವಿಸ್ಪರ್ ಡಾಟ್ sh ಆಗಿದೆ ಜಾಲತಾಣದಲ್ಲಿ ಸ್ವಲ್ಪಮಟ್ಟಿಗೆ ಆಡಲು ಖಾತೆಯನ್ನು ರಚಿಸಲು ಮತ್ತು ಖಾತೆಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ನೋಡಲು ನಾನು ನಿಮಗೆ ಅವಕಾಶ ನೀಡುತ್ತೇನೆ ಯು ಆರ್ ಎಲ್ ಇಲ್ಲಿದೆ ಯು ಟ್ಯೂಬ್ ನ ಕೆಲವು ವೈಶಿಷ್ಟ್ಯಗಳನ್ನು ವಿವರಿಸುವ ವೀಡಿಯೊ ಇಲ್ಲಿದೆ ನಾವು ಈಗ ವೀಡಿಯೊ ವನ್ನು ನೋಡೋಣ ಮತ್ತು ನಂತರ ನಾನು ವೀಡಿಯೊ ಮತ್ತು ಪಿಸುಮಾತಿನ ಇತರ ವೈಶಿಷ್ಟ್ಯಗಳಿಂದ ಕೆಲವು ಕೆಲವೊಂದನ್ನು ವಿವರಿಸುತ್ತೇನೆ ವಿಸ್ಪರ್ ಎಂಬ ಈ ತುಂಬಾ ಜನಪ್ರಿಯ ಮೊಬೈಲ್ ಅಪ್ಲಿಕೇಶನ್ ನಲ್ಲಿ ರಹಸ್ಯ ಸುಳ್ಳು ಮತ್ತು ಸಾಕಷ್ಟು ಸ್ಪ್ಯಾಮ್ ಇವೆ ವಿಸ್ಪರ್ ತಪ್ಪೊಪ್ಪಿಗೆ ಅಪ್ಲಿಕೇಶನ್ ಆಗಿದ್ದು ಅದು ಅನಾಮಧೇಯತೆಯ ಪರದೆಯ ಹಿಂದೆ ನಿಮ್ಮ ರಹಸ್ಯಗಳನ್ನು ಪೋಸ್ಟ್ ಮಾಡಲು ನಿಮ್ಮನ್ನು ಪ್ರೋತ್ಸಾಹಿಸುತ್ತದೆ ಇತರ ಜಾಲತಾಣನಂತೆಯೇ ಪೋಸ್ಟ್ ಸೀಕ್ರೆಟ್ ನಿಮಗೆ ತಿಳಿದಿರುವಂತೆಯೇ ಅಲ್ಲಿ ಬಳಕೆದಾರರು ಆಳವಾದ ಗಾಢವಾದ ರಹಸ್ಯಗಳನ್ನು ಸಲ್ಲಿಸಬಹುದು ನಾನು ನನ್ನ ಉತ್ತಮ ಸ್ನೇಹಿತನ ನಗ್ನ ಚಿತ್ರಗಳನ್ನು ರಹಸ್ಯವಾಗಿ ತೆಗೆದುಕೊಂಡಿದ್ದೇನೆ ಇಂಥಹ ವಿಚಾರವನ್ನು ಸಹ ಅವರು ತಮ್ಮ ಆತ್ಮೀಯ ಸ್ನೇಹಿತರಿಗೆ ಹೇಳುವುದಿಲ್ಲ ಆದರೆ ವಿಸ್ಪರ್ ಒಂದೆರಡು ವರ್ಷಗಳಿಂದಲೂ ಇದೆ ಮತ್ತು ಅದು ಸ್ಥಿರವಾಗಿ ಜನಪ್ರಿಯತೆಯನ್ನು ಗಳಿಸುತ್ತಿದೆ ಹೊಗಳಿಕೆಯ ಮುಜುಗರದ ನಿಷೇಧಿತ ಅಥವಾ ಕೆಲವೊಮ್ಮೆ ತೊಂದರೆಗೀಡಾದ ತಪ್ಪೊಪ್ಪಿಗೆ ಅಥವಾ ಕೆಲವೊಮ್ಮೆ ಇವುಗಳಲ್ಲಿ ಯಾವುದೂ ಹೆಚ್ಚಾಗಿ ನಮ್ಮ ಸುತ್ತಮುತ್ತಲಿನ ಜನರನ್ನು ಸಂಪರ್ಕಿಸುವ ಮಾರ್ಗವಾಗಿದೆ ವಿಸ್ಪರ್ ನಿಮ್ಮ ಇಮೇಲ್ ಅಥವಾ ಸಂಪರ್ಕಗಳನ್ನು ಕೊಯ್ಲು ಮಾಡುವುದಿಲ್ಲ ಮತ್ತು ಅಪ್ಲಿಕೇಶನ್ ನಲ್ಲಿ ಪರದೆಯ ಹೆಸರುಗಳು ಕಡಿಮೆ ಪ್ರಾಮುಖ್ಯತೆಯನ್ನು ಹೊಂದಿವೆ ಪಾಸ್ವರ್ಡ್ ನ ಪಿನ್ ಜೊತೆಗೆ ನೀವು ಬಯಸಿದಾಗ ಅದನ್ನು ಬದಲಾಯಿಸಬಹುದು ಆದ್ದರಿಂದ ಹೆಚ್ಚಿನ ಸಾಮಾಜಿಕ ನೆಟ್ವರ್ಕ್ ಗಳಿಗಿಂತ ಅನಾಮಧೇಯತೆಯ ಮೇಲೆ ಖಂಡಿತವಾಗಿಯೂ ಹೆಚ್ಚಿದ ಪ್ರೀಮಿಯಂ ಇದೆ ನಿಮ್ಮ ಆಳವಾದ ರಹಸ್ಯಗಳ ಪ್ರಕಾರ ನೀವು ಪ್ಲಸ್ ಅನ್ನು ಹೊಡೆಯುವ ಮೂಲಕ ಪೋಸ್ಟ್ ಮಾಡಬಹುದು ನಿಮ್ಮ ವಿಸ್ಪರ್ ಛಾಪಿಸಿ ಮತ್ತು ಅದರೊಂದಿಗೆ ಹೋಗಲು ಅದು ಸ್ಟಾಕ್ ಫೋಟೋ ವನ್ನು ಸ್ವಯಂ ಉತ್ಪಾದಿಸುತ್ತದೆ ಆದ್ದರಿಂದ ಹೌದು ಕೇವಲ ತಪ್ಪೊಪ್ಪಿಗೆಯಲ್ಲ ಆದರೆ ನೀವು ಇಮೇಲ್ ಎಸ್ಎಂಎಸ್ ಅಥವಾ ಸಾಮಾಜಿಕ ನೆಟ್ವರ್ಕ್ ಮೂಲಕ ಹಂಚಿಕೊಳ್ಳಬಹುದಾದ ಮೆಮೆ ಜನರೇಟರ್ ಆಗಿದೆ ಮತ್ತು ನೀವು ಖಾಸಗಿ ಸಂದೇಶವನ್ನು ಕಳುಹಿಸಬಹುದು ಎಫ್ Q ಪ್ರಕಾರ ಕೆಲವು ಬಳಕೆದಾರರು ಟ್ರೋಲ್ ಗಳು ಮತ್ತು ಸ್ಪ್ಯಾಮರ್ ಗಳಿಗೆ ಪ್ರೀಮಿಯಂ ಸಂದೇಶ ಕಳುಹಿಸುವಿಕೆ ವ್ಯವಸ್ಥೆ ಇದೆ ಆದರೆ ನೀವು ನಿಯಮಗಳ ಪ್ರಕಾರ ಆಡುವವರೆಗೆ ಎಲ್ಲರಿಗೂ ಇದು ಉಚಿತವಾಗಿದೆ ಆ ಕಾರಣಕ್ಕಾಗಿ ನೀವೆಲ್ಲರೂ ಈ ರೀತಿಯ ಪೋಸ್ಟ್ ಗಳನ್ನು ನೋಡಿದ್ದೀರಿ ಅವರಲ್ಲಿ ಬಹಳಷ್ಟು ಜನರು ಹುಕ್ಅಪ್ ಮಾಡಲು ಪ್ರಯತ್ನಿಸುತ್ತಿದ್ದಾರೆ ಅಥವಾ ಇವುಗಳನ್ನು ನಿಮ್ಮ ನೆಚ್ಚಿನ ಗಾಯಕರಿಗೆ ಸಂದೇಶವನ್ನು ಕಳುಹಿಸಿ ಎಂದೆಲ್ಲ ಇರುತ್ತದೆ ಮತ್ತು ನೀವು ಅದಕ್ಕೆ ಬೀಳುವಷ್ಟು ಮೂರ್ಖನಾಗಿದ್ದರೆ ನೀವು ಬಹುಶಃ ಹತ್ತು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಾಗಿರಬೇಕು ಮತ್ತು ದೇವರೇ ನಿಮಗೆ ಸಹಾಯ ಮಾಡಬೇಕು ಆದರೆ ರಹಸ್ಯಗಳು ಇರುವಲ್ಲೆಲ್ಲಾ ಕೆಟ್ಟ ಸೇಬುಗಳು ಮತ್ತು ಕೆಲವೊಮ್ಮೆ ಸುಳ್ಳುಗಳೂ ಇವೆ ಉದಾಹರಣೆಗೆ ಸೆಪ್ಟೆಂಬರ್ ನಲ್ಲಿ ಯಾರೋ ಒಬ್ಬರು ಕೊಲೆಯ ತಪ್ಪೊಪ್ಪಿಗೆಯನ್ನು ಪೋಸ್ಟ್ ಸೀಕ್ರೆಟ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಇದು ಸ್ವಯಂ ಹೇಳಿಕೊಳ್ಳುವ ಕ್ರಿಮಿನಲ್ ಗಾಗಿ ಫ್ರೆಂಜಿಯ್ಡ್ ರೆಡ್ಡಿಟ್ ಹುಡುಕಾಟವನ್ನು ಪ್ರೇರೇಪಿಸಿತು ಮತ್ತು ಇಲ್ಲಿಯವರೆಗೆ ಆ ಪೋಸ್ಟ್ ಗೆ ಸಂಬಂಧಿಸಿದ ಯಾವುದೇ ಅಪರಾಧ ಕಂಡುಬಂದಿಲ್ಲ ಮತ್ತು ಈ ವಾರ ಅರಿಜೋನಾ ದಲ್ಲಿ ಅವಳು ಗರ್ಭಿಣಿಯಾಗಬೇಕೆಂದು ಪೋಸ್ಟ್ ಮಾಡಿದ ನಂತರ ವಿಸ್ಪರ್ ಅಪ್ಲಿಕೇಶನ್ ನಲ್ಲಿ ಭೇಟಿಯಾದ ಅಪ್ರಾಪ್ತ ವಯಸ್ಕನೊಂದಿಗೆ ಲೈಂಗಿಕತೆ ಹೊಂದಿದ್ದಕ್ಕಾಗಿ ಒಬ್ಬ ಆರಕ್ಷಕನನ್ನು ಬಂಧಿಸಲಾಯಿತು ಆದರೆ ರಹಸ್ಯಗಳನ್ನು ಪೋಸ್ಟ್ ಮಾಡುವ ಮತ್ತು ಇತರ ಜನರ ಬಗ್ಗೆ ತಿಳಿದುಕೊಳ್ಳುವ ಆಕರ್ಷಣೆಯನ್ನು ಪರಿಗಣಿಸಿ ಸದ್ಯಕ್ಕೆ ವಿಸ್ಪರ್ ಅನ್ನು ನಿಧಾನಗೊಳಿಸಲು ಇದು ಭಿನ್ನವಾಗಿದೆ ಅಣ್ಣಿಗಸ್ ನಲ್ಲಿ ನಾನು ಟ್ವಿಟ್ಟರ್ ಫೇಸ್ ಬುಕ್ ಗೂಗಲ್ ಅಥವಾ ವಿಕೆ ನಲ್ಲಿ ಇದ್ದೇನೆ ಎಂದು ನೀವು ಭಾವಿಸುವದನ್ನು ನೀವು ನನಗೆ ತಿಳಿಸಬಹುದು ಮತ್ತು ನೀವು ನೆಟ್ಫ್ಲಿಕ್ಸ್ ಡಾಟ್ ಕಾಮ್ ಸ್ಲಾಶ್ ಡಬ್ಲ್ಯೂ ಟಿ ಬಿ ಡಿ ನಲ್ಲಿ ಸೈನ್ಅಪ್ ನೊಂದಿಗೆ ಉಚಿತ ನೆಟ್ಫ್ಲಿಕ್ಸ್ ಪ್ರಯೋಗವನ್ನು ಪಡೆಯಬಹುದು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಈಗ ನಾವು ವೀಡಿಯೊ ವನ್ನು ನೋಡುತ್ತಿದ್ದೇವೆ ವಿಸ್ಪರ್ ಅನ್ನು ಹೇಗೆ ಬಳಸಲಾಗುತ್ತಿದೆ ಯಾವ ರೀತಿಯ ಬಳಕೆದಾರರು ವಿಸ್ಪರ್ ಬಳಸುತ್ತಾರೆ ಮತ್ತು ಅವರು ಯಾವ ರೀತಿಯ ಪೋಸ್ಟ್ ಗಳನ್ನು ಮಾಡುತ್ತಾರೆ ಮತ್ತು ಕೆಲವು ವಿಷಯವನ್ನು ರಚಿಸುವಲ್ಲಿ ವಿಸ್ಪರ್ ನಿಜವಾಗಿ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದರ ಕುರಿತು ವೀಡಿಯೊವು ನಿಜವಾಗಿ ತಿಳಿಸುತ್ತದೆ ಅದು ನಿಜವಾಗಿಯೂ ಚಿತ್ರಗಳಲ್ಲಿ ವಿಲೀನಗೊಳ್ಳುತ್ತದೆ ಮತ್ತು ನೀವು ಪೋಸ್ಟ್ ಗಳನ್ನು ಪಡೆಯುತ್ತೀರಿ ಮತ್ತು ಮೀಮ್ಸ್ ಗಳನ್ನು ರಚಿಸುತ್ತೀರಿ ಆದ್ದರಿಂದ ಜನರು ವಿಸ್ಪರ್ ಪೋಸ್ಟ್ ಗೆ ಹಾರ್ಟ್ ದಿಂದ ಪ್ರತಿಕ್ರಿಯಿಸುವ ರೀತಿ ಮತ್ತು ನೀವು ಮಾಡುವ ಪೋಸ್ಟ್ ನಲ್ಲಿ ನೀವು ಹರಟಬಹುದು ಇದೆಲ್ಲವೂ ಅನಾಮಧೇಯವಾಗಿರುವುದನ್ನು ದಯವಿಟ್ಟು ಮತ್ತೆ ನೆನಪಿಸಿಕೊಳ್ಳಿ ಉಪನ್ಯಾಸದ ಉಳಿದ ಭಾಗವನ್ನು ಅರ್ಥಮಾಡಿಕೊಳ್ಳಲು ನಾವು ನೋಡುವ ಪರಿಭಾಷೆಗಳು ನಾವು ಕೆಲವು ಪರಿಭಾಷೆಗಳು ವಿಸ್ಪರ್ ಗಳು ಅಥವಾ ಪೋಸ್ಟ್ ಗಳು ಪ್ರತ್ಯುತ್ತರಗಳನ್ನು ಅರ್ಥಮಾಡಿಕೊಳ್ಳಬೇಕು ಅಥವಾ ನಾನು ಪೋಸ್ಟ್ ಮಾಡುತ್ತೇನೆ ಮತ್ತು ನೀವು ನಿಜವಾಗಿಯೂ ಫೇಸ್ಬುಕ್ ನಲ್ಲಿ ಕಾಮೆಂಟ್ ಅಥವಾ ಟ್ವಿಟರ್ ನಲ್ಲಿ ಪ್ರತ್ಯುತ್ತರಿಸುತ್ತಿರುವಿರಿ ಮತ್ತು ಪೋಸ್ಟ್ ಗಳು ಅನಾಮಧೇಯವಾಗಿವೆ ಅದು ಪೊಂಗುರು ಎಂದು ನೀವು ನಿಜವಾಗಿಯೂ ನೋಡುವುದಿಲ್ಲ ನಾನು ಪ್ರೊಫೆಸರ್ ಎಂದು ಕರೆಯಲಾಗುವ ಖಾತೆಯನ್ನು ಹೊಂದಿರಬಹುದು ಗಣಕಯಂತ್ರ ವಿಜ್ಞಾನವನ್ನು ಕಲಿಸುವುದು ಅಥವಾ ನಾನು ಅದನ್ನು ಬಳಕೆದಾರ ಹೆಸರು ಎಂದು ಇರಿಸಿಕೊಳ್ಳಲು ಬಯಸಿದ್ದೇನೆ ಮತ್ತು ಆಸಕ್ತಿದಾಯಕವಾಗಿ ವಿಸ್ಪರ್ ನಿಮಗೆ ಬಹುಶಃ ನೀವು ವಿಡಿಯೋ ದಲ್ಲಿ ನೋಡಿದಂತೆ ಬಳಕೆದಾರರ ಹೆಸರನ್ನು ಅನಾಮಧೇಯವಾಗಿ ಬದಲಾಯಿಸಲು ನಿಮಗೆ ಅನುಮತಿಸುತ್ತದೆ ನಿಮಗೆ ಬೇಕಾದಂತೆ ಮತ್ತು ಹೆಚ್ಚು ಬಾರಿ ಅನುಮತಿಸುತ್ತದೆ ಆದ್ದರಿಂದ ಹಿಂತಿರುಗಿ ವಿಷಯವನ್ನು ಪೋಸ್ಟ್ ಮಾಡಿದ ವ್ಯಕ್ತಿಯನ್ನು ನೋಡಲು ಅದು ಹೆಚ್ಚು ಕಷ್ಟಕರವಾಗುತ್ತದೆ ಮತ್ತು ವಿಸ್ಪರ್ ಬಳಕೆದಾರರ ಐಡಿ ಯ ಯಾವುದೇ ವೈಯಕ್ತಿಕ ಮಾಹಿತಿಯನ್ನು ಸಂಯೋಜಿಸುವುದಿಲ್ಲ ಅದು ಯಾವುದೇ ಮಾಹಿತಿಯನ್ನು ಸಂಗ್ರಹಿಸುವುದಿಲ್ಲ ಮತ್ತು ಯಾವುದೇ ಬಳಕೆದಾರ ಇತಿಹಾಸವನ್ನು ಆರ್ಕೈವ್ ಮಾಡುವುದಿಲ್ಲ ಎಂದು ಇಷ್ಟನ್ನಾದರೂ ಅವರು ಹೇಳಿಕೊಳ್ಳುತ್ತಾರೆ ಇದು ಬಳಕೆದಾರರ ನಡುವಿನ ನಿರಂತರ ಸಾಮಾಜಿಕ ಲಿಂಕ್ ಗಳನ್ನು ಬೆಂಬಲಿಸುವುದಿಲ್ಲ ಅದನ್ನು ಕೇಳುವ ವ್ಯಕ್ತಿ ಅದಕ್ಕೆ ಉತ್ತರಿಸುವ ವ್ಯಕ್ತಿ ಬಳಕೆದಾರರ ಲಿಂಕ್ ಗಳನ್ನು ಇರಿಸಲಾಗುವುದಿಲ್ಲ ಅಲ್ಲಿ ನೀವು ಮನೆಕೆಲಸವನ್ನು ಮತ್ತು ಫೇಸ್ಬುಕ್ ಅಥವಾ ಟ್ವಿಟರ್ ನ ಸಂದರ್ಭದಲ್ಲಿ ನೋಡಿದ ಪ್ರಶ್ನೆಗಳನ್ನು ನೆನಪಿಸಿಕೊಂಡರೆ ನಿಮಗೆ ತಿಳಿಯುತ್ತದೆ ಬಳಕೆದಾರರ ನಡುವಿನ ಎಲ್ಲಾ ಸಂಬಂಧಗಳ ವಿಷಯವನ್ನು ರೇಖಾ ನಕ್ಷೆ ಆಗಿ ಸಂಗ್ರಹಿಸಲಾಗುತ್ತದೆ ಮತ್ತು ನೀವು ಆ ರೇಖಾ ನಕ್ಷೆ ಅನ್ನು ವಿಶ್ಲೇಷಿಸಬಹುದು ಟ್ವಿಟರ್ ಅಥವಾ ಫೇಸ್ಬುಕ್ ನಿಂದ ರೇಖಾ ನಕ್ಷೆ ಅನ್ನು ಹಿಂಪಡೆಯಬಹುದು ಮತ್ತು ಕೆಲವು ತೀರ್ಮಾನಗಳನ್ನು ಮಾಡಲು ಈ ರೇಖಾ ನಕ್ಷೆ ಅನ್ನು ಬಳಸಬಹುದು ಅನಾಮಧೇಯವಾಗಿ ಹಾರ್ಟ್ ಸಂದೇಶವನ್ನು ಸಹ ಬಳಸಬಹುದು ಉಲ್ಲೇಖಿತ ಸಮಯ 1002 ಹಾರ್ಟ್ ಮೂಲಭೂತವಾಗಿ ನಾನು ನಿಮಗೆ ಫೇಸ್ಬುಕ್ ನಲ್ಲಿರುವಂತೆ ಸ್ಲೈಡ್ ನಲ್ಲಿ ತೋರಿಸಿದೆ ಖಾಸಗಿ ಸಂದೇಶಗಳ ವಿರುದ್ಧ ಅಥವಾ ನಾನು ಕೆಲವು ನಿಮಿಷಗಳ ಹಿಂದೆ ಹೊಂದಿದ್ದ ವೀಡಿಯೊ ದಲ್ಲಿ ಖಾಸಗಿ ಸಂದೇಶಗಳನ್ನು ತೋರಿಸಿದರೆ ನೀವು ನಿಜವಾಗಿಯೂ ಬಳಕೆದಾರರ ನಡುವೆ ಖಾಸಗಿ ಸಂದೇಶಗಳನ್ನು ಪೋಸ್ಟ್ ಮಾಡಬಹುದು ಅದು ವಿಸ್ಪರ್ ನ ಸ್ಕ್ರೀನ್ಶಾಟ್ ಆಗಿದೆ ಆದ್ದರಿಂದ ನಾವು ಈ ನಾಲ್ಕು ಪ್ರಶ್ನೆಗಳಿಗೆ ಉತ್ತರಿಸಲು ಪ್ರಯತ್ನಿಸೋಣ ವಿಸ್ಪರ್ ನ ಬಳಕೆದಾರರು ಅನಾಮಧೇಯ ಪರಿಸರದಲ್ಲಿ ಹೇಗೆ ಸಂವಹನ ನಡೆಸುತ್ತಾರೆ ವಿಸ್ಪರ್ ಗಳಲ್ಲಿ ಪರಸ್ಪರ ಕ್ರಿಯೆಗಳು ಹೇಗೆ ಇರುತ್ತವೆ ಬಳಕೆದಾರರು ಸಾಂಪ್ರದಾಯಿಕ ನೆಟ್ವರ್ಕ್ ಗಳಲ್ಲಿರುವಂತೆ ಸಮುದಾಯಗಳನ್ನು ರಚಿಸುತ್ತಾರೆಯೇ ಉದಾಹರಣೆಗೆ ಫೇಸ್ಬುಕ್ ನಲ್ಲಿ ಜನರ ಸಂವಹನ ಇದು ವಿಸ್ಪರ್ ಅಥವಾ ಟ್ವಿಟರ್ ನಲ್ಲಿನ ಜನರ ಸಂವಹನಕ್ಕಿಂತ ಹೇಗೆ ಭಿನ್ನವಾಗಿದೆ ವಿಸ್ಪರ್ ನ ಗುರುತಿನ ಕೊರತೆಯು ಬಳಕೆದಾರರ ನಡುವಿನ ಬಲವಾದ ಸಂಬಂಧಗಳನ್ನು ತೊಡೆದುಹಾಕುತ್ತದೆಯೇ ಅಂದರೆ ನಾನು ಬಲವಾದ ಸಂಬಂಧಗಳನ್ನು ಹೊಂದಿಲ್ಲದಿದ್ದರೆ ಪಿಕೆ ನಿಮ್ಮೊಂದಿಗೆ ಮಾತನಾಡುತ್ತಿದ್ದಾರೆ ಎಂದು ನಿಮಗೆ ತಿಳಿದಿಲ್ಲದಿದ್ದರೆ ಅದು ನೀವು ಮತ್ತು ನಾನು ಹೊಂದಿರುವ ಬಲವಾದ ಸಂಬಂಧವನ್ನು ತೊಡೆದುಹಾಕುತ್ತದೆಯೇ ಇಬ್ಬರೂ ವಿಸ್ಪರ್ ನಲ್ಲಿದ್ದೇವೆ ಎಂದು ತೆಗೆದುಕೊಳ್ಳೋಣ ನೀವು ನಿಮ್ಮ ಪೋಸ್ಟ್ ಅನ್ನು ಮಾಡಿ ಮತ್ತು ನಾನು ಅದಕ್ಕೆ ಪ್ರತಿಕ್ರಿಯಿಸುತ್ತೇನೆ ನಾನು ಅದಕ್ಕೆ ಉತ್ತರಿಸುತ್ತೇನೆ ನಿಮಗೆ ಗೊತ್ತಿಲ್ಲದಿದ್ದರೆ ಅದು ಪಿಕೆ ಐಐಐಟಿ ದೆಹಲಿ ಯಲ್ಲಿ ಅಧ್ಯಾಪಕರು ಅಥವಾ ನನ್ನ ಬಳಿ ಇರುವ ಕೆಲವು ಪ್ರೊಫೈಲ್ ಇದು ನಾನೇ ಎಂದು ನಿಮಗೆ ತಿಳಿದಿಲ್ಲವಾದರೆ ನೀವು ನನ್ನೊಂದಿಗೆ ಮಾತನಾಡುವುದನ್ನು ಮುಂದುವರಿಸುತ್ತೀರಾ ಇದಕ್ಕೆ ಬಲವಾದ ಸಂಬಂಧವಿದೆಯೇ ಉದಾಹರಣೆಗೆ ನೀವು ಟ್ವಿಟರ್ ಅಥವಾ ಫೇಸ್ಬುಕ್ ನಲ್ಲಿ ಕೆಲವು ಜನರು ಬಲವಾಗಿ ಸಂಪರ್ಕಗೊಂಡಿರುವುದನ್ನು ಸಹ ನೋಡಬಹುದು ಉದಾಹರಣೆಗೆ ನಾನು ಯಾವುದೇ ಪೋಸ್ಟ್ ಮಾಡಿದರೆ ಅದು ಯಾವಾಗಲೂ ಇಷ್ಟಪಡುವ ಕೆಲವು ಜನರ ಗುಂಪು ಇದೆ ಅವರು ಯಾವಾಗಲೂ ನಿಖರವಾಗಿ ಕಾಮೆಂಟ್ ಮಾಡುತ್ತಾರೆ ಅಥವಾ ಪ್ರತ್ಯುತ್ತರಿಸುತ್ತಾರೆ ಅಥವಾ ರಿಟ್ವೀಟ್ ಮಾಡುತ್ತಾರೆ ಆದ್ದರಿಂದ ಮೂಲಭೂತವಾಗಿ ಬಲವಾದ ಸಂಬಂಧಗಳು ಎಂದು ಕರೆಯಲ್ಪಡುವ ಮತ್ತು ಅದು ವಿಸ್ಪರ್ ಗಳಲ್ಲಿ ಅಸ್ತಿತ್ವದಲ್ಲಿದೆಯೇ ಎಂಬುದು ನಾವು ಅರ್ಥೈಸಬೇಕಾದ ಪ್ರಶ್ನೆ ಈಗ ಕೂಡ ವಿಸ್ಪರ್ ಅನಾಮಧೇಯರಾಗಿರುವುದರಿಂದ ಇದು ದೀರ್ಘಾವಧಿಗೆ ನಿರ್ಣಾಯಕವಾದ ಜಿಗುಟುತನವನ್ನು ನಿವಾರಿಸುತ್ತದೆ ಜಿಗುಟುತನವು ಮೂಲಭೂತವಾಗಿ ನೀವು ನೆಟ್ವರ್ಕ್ ಗೆ ಅಂಟಿಕೊಂಡಿರುವ ಅಂಶವಾಗಿದೆ ಹೆಚ್ಚು ಹೆಚ್ಚು ಜನರು ಅದರೊಂದಿಗೆ ಸಂಪರ್ಕ ಹೊಂದುತ್ತಾರೆ ಅಥವಾ ಒಂಟಿ ವ್ಯಕ್ತಿ ವಾಸ್ತವವಾಗಿ ನೆಟ್ವರ್ಕ್ ನಲ್ಲಿ ಹೆಚ್ಚು ಸಮಯವನ್ನು ಕಳೆಯುತ್ತಾರೆ ಈ ಉಪನ್ಯಾಸದ ಉಳಿದ ಭಾಗದಲ್ಲಿ ನಾವು ಹೊಂದಿರುವ ನಾಲ್ಕು ಗುರಿಗಳು ಸ್ಪಷ್ಟವಾಗಿದೆ ಎಂದು ನನಗೆ ತಿಳಿದಿದೆ ಅಲ್ಲಿ ನಾವು ಒಂದು ಕ್ಲಿಕ್ ಒಂದು ನಿರ್ದಿಷ್ಟ ನೆಟ್ವರ್ಕ್ ಅನ್ನು ಈ ಸಂದರ್ಭದಲ್ಲಿ ವಿಸ್ಪರ್ ಎಂದು ತೆಗೆದುಕೊಳ್ಳೋಣ ನಾವು ಕೆಲವು ಅ೦ಕಿ ಸ೦ಖ್ಯೆ ಮಾಹಿತಿಯನ್ನು ಬಳಸಿಕೊಂಡು ಈ ನಾಲ್ಕು ಪ್ರಶ್ನೆಗಳಿಗೆ ಉತ್ತರವನ್ನು ಮತ್ತು ತೀರ್ಮಾನಗಳನ್ನು ತೆಗೆದುಕೊಳ್ಳಲು ಪ್ರಯತ್ನಿಸೋಣ ಈ ವಿಶ್ಲೇಷಣೆಯನ್ನು ಮಾಡುವುದಕ್ಕಾಗಿ ಸಂಗ್ರಹಿಸಲಾದ ಅ೦ಕಿ ಸ೦ಖ್ಯೆ ಮಾಹಿತಿಯು 2014 ರಿಂದ ಬಂದಿದೆ ಮತ್ತು ಸಹಜವಾಗಿ ಆ ವಿಸ್ಪರ್ ಎಪಿಐ ಅನ್ನು ಹೊಂದಿಲ್ಲ ಆದ್ದರಿಂದ ಅ೦ಕಿ ಸ೦ಖ್ಯೆ ಮಾಹಿತಿಯನ್ನು ಮತ್ತು ಅವುಗಳು ಒಳಗೊಂಡಿದ್ದನೆಲ್ಲ ಸ್ಕ್ರ್ಯಾಪ್ ಮಾಡಲಾಗಿದೆ ಅವರು ವಿಸ್ಪರ್ ಐಡಿ ಪೋಸ್ಟ್ ಐಡಿ ಯಂತಿರುವ ಸಮಯದ ಸ್ಟ್ಯಾಂಪ್ ವಿಸ್ಪರ್ ನ ಸರಳ ಪಠ್ಯ ಚಿತ್ರದ ಮೇಲಿರುವ ಪಠ್ಯ ನಿಮ್ಮ ಹ್ಯಾಂಡಲ್ ಎಂಬ ಲೇಖಕರ ಅಡ್ಡಹೆಸರು ಸಾಂಪ್ರದಾಯಿಕ ಅರ್ಥದಲ್ಲಿ ಹೇಳಲು ಹೆಸರುಗಳನ್ನು ಒಳಗೊಂಡಿತ್ತು ಸ್ಥಳ ಟ್ಯಾಗ್ ಲಭ್ಯವಿದ್ದರೆ ವಿಸ್ಪರ್ ಗಳಿಗೆ ಪ್ರತ್ಯುತ್ತರಗಳ ಸಂಖ್ಯೆ ಮತ್ತು ಸಹಜವಾಗಿ ಇಷ್ಟಗಳು ನಾವು ಮಾತನಾಡಿದ ಹಾರ್ಟ್ ಗಳು ಆದ್ದರಿಂದ ಸಂಗ್ರಹಣೆಗೆ ಇದು ಸರಳವಾಗಿದೆ ಎಂದು ನಾನು ಭಾವಿಸುತ್ತೇನೆ ನೀವೆಲ್ಲರೂ ಈ ರೀತಿಯ ಅ೦ಕಿ ಸ೦ಖ್ಯೆ ಮಾಹಿತಿ ಸಂಗ್ರಹವನ್ನು ನಾವು ಹಿಂದೆ ನೋಡಿದ ಎಲ್ಲಾ ನೆಟ್ವರ್ಕ್ ಗಳಲ್ಲಿ ನೋಡಿದ್ದೀರಿ ಕೆಲವು ಮೂಲಭೂತ ಅ೦ಕಿ ಸ೦ಖ್ಯೆ ಮಾಹಿತಿಯನ್ನು ಸಂಗ್ರಹಿಸಿ ಕೆಲವು ವಿಶ್ಲೇಷಣೆ ಮಾಡಿ ಮತ್ತು ನಿಜವಾಗಿಯೂ ಅರ್ಥಪೂರ್ಣವಾದ ಆಸಕ್ತಿದಾಯಕ ಪ್ರಶ್ನೆಗಳಿಗೆ ಉತ್ತರಿಸಿ ಮತ್ತೆ ಅ೦ಕಿ ಸ೦ಖ್ಯೆ ಮಾಹಿತಿ ಸಂಗ್ರಹಣೆ ಆದ್ದರಿಂದ ಒಂಬತ್ತು ದಶಲಕ್ಷ ವಿಸ್ಪರ್ ಗಳು ಹದಿನೈದು ದಶಲಕ್ಷ ಪ್ರತ್ಯುತ್ತರಗಳು ಒಂದು ದಶಲಕ್ಷ ಜಿಯುಐಡಿ ಗಳು ಇದು ಜಾಗತಿಕ ಬಳಕೆದಾರ ಸಾರ್ವತ್ರಿಕ ಗುರುತಿಸುವಿಕೆಯಾಗಿದೆ ಇದು ನೀವು ಟ್ವಿಟರ್ ನಲ್ಲಿ ನೋಡಿದಂತಹ ಪ್ರತಿಯೊಬ್ಬ ಬಳಕೆದಾರರ ಐಡಿ ಯಾಗಿದೆ ಆದ್ದರಿಂದ ಬಳಕೆದಾರರು ಒಂದು ಅನನ್ಯ ಐಡಿ ಯನ್ನು ಪಡೆಯುತ್ತಾರೆ ಅದು ಸಂಗ್ರಹಿಸಲ್ಪಟ್ಟಿರುವುದು ಆದ್ದರಿಂದ ಕುತೂಹಲಕಾರಿಯಾಗಿ ಈ ಕೆಲಸದಲ್ಲಿ ಕೆಲಸ ಮಾಡಿದ ತಂಡವು ವಿಸ್ಪರ್ ತಂಡದೊಂದಿಗೆ ಸಂವಹನ ನಡೆಸಿತು ಅವರು ಸಂಗ್ರಹಿಸುತ್ತಿರುವ ಅ೦ಕಿ ಸ೦ಖ್ಯೆ ಮಾಹಿತಿಯ ಬಗ್ಗೆ ಮತ್ತು ಈ ಸಾರ್ವತ್ರಿಕ ಐಡೆಂಟಿಫೈಯರ್ ಬಗ್ಗೆ ಅವರು ನಿಜವಾಗಿಯೂ ಅವರೊಂದಿಗೆ ಎಲ್ಲಿ ಮಾತನಾಡಿದ್ದಾರೆ ಈ ಐಡಿ ಯನ್ನು ಬಳಸಿಕೊಂಡು ನೀವು ನಿಜವಾಗಿಯೂ ಹಿಂತಿರುಗಿ ನೋಡಿದರೆ ಮತ್ತು ಯಾವ ಬಳಕೆದಾರರು ಏನು ಮಾಡಿದರು ಎಂಬುದನ್ನು ಅವರು ವಿಸ್ಪರ್ ತಂಡಕ್ಕೆ ಮನವರಿಕೆ ಮಾಡಲು ಸಾಧ್ಯವಾಯಿತು ಆದ್ದರಿಂದ ಬಳಕೆದಾರರ ಜಿಯುಐಡಿ ಪರಿಕಲ್ಪನೆಯನ್ನು ಜೂನ್ 2014 ರಂದು ತೆಗೆದುಹಾಕಲಾಗಿದೆ ಆದ್ದರಿಂದ ಅವರು ಅ೦ಕಿ ಸ೦ಖ್ಯೆ ಮಾಹಿತಿಯನ್ನು ಸಂಗ್ರಹಿಸಿದರು ಸಂಶೋಧಕರು ವಿಸ್ಪರ್ ನಲ್ಲಿ ಏನು ನಡೆಯುತ್ತಿದೆ ಎಂದು ನೋಡಿದರು ಮತ್ತು ನಂತರ ಹೋಗಿ ಇದನ್ನು ತೆಗೆದುಹಾಕಲು ವಿಸ್ಪರ್ ತಂಡದೊಂದಿಗೆ ಚರ್ಚೆ ನಡೆಸಿದರು ಅದಕ್ಕಾಗಿ ಅವರು ಅದನ್ನು ವಾಸ್ತವವಾಗಿ ಬರೆದಿದ್ದಾರೆ ಆದ್ದರಿಂದ ಈಗ ಮತ್ತೊಮ್ಮೆ ವಿಶ್ಲೇಷಣೆಯನ್ನು ನೋಡಿ ನಾವು ಇದನ್ನು ಹಿಂದೆ ಮಾಡಿದ್ದೇವೆ ನಾನು ವಿಶ್ಲೇಷಣೆಯ ವಿಷಯದಲ್ಲಿ ನಿಧಾನವಾಗಿ ಹೋಗುತ್ತಿದ್ದೇನೆ ಈ ಅ೦ಕಿ ಸ೦ಖ್ಯೆ ಮಾಹಿತಿಯನ್ನು ಮೊದಲ ಬಾರಿಗೆ ಬಳಸುತ್ತಿರುವುದು ಯಾವ ರೀತಿಯ ತೀರ್ಮಾನಗಳು ನಿಜವಾಗಬೇಕು ಮತ್ತು ನಾವು ಹೊಂದಿರುವ ಈ ನಾಲ್ಕು ಪ್ರಶ್ನೆಗಳಿಗೆ ಎಲ್ಲಾ ಸಂಪರ್ಕ ಹೊಂದಿದೆ ಸಮಯದಂತಹ ಎಕ್ಸ್ ಅಕ್ಷದಲ್ಲಿ ಇದು ಸಮಯ ಈ ಸಂದರ್ಭದಲ್ಲಿ ಫೆಬ್ರವರಿ ಮತ್ತು ಮೇ ನಡುವೆ ಅವರು ಅ೦ಕಿ ಸ೦ಖ್ಯೆ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ ಮತ್ತು ವೈ ಅಕ್ಷವು ಪ್ರತಿ ದಿನದ ಪೋಸ್ಟ್ ಗಳ ಸಂಖ್ಯೆ ಆಗಿದೆ ಮತ್ತು ಅವರು ವಾಸ್ತವವಾಗಿ ಮೂರು ವಿಭಿನ್ನ ರೀತಿಯ ಪೋಸ್ಟ್ ಗಳನ್ನು ನೋಡುತ್ತಾರೆ ಅದು ಒಂದು ವಿಸ್ಪರ್ ಎಂದು ಆದ್ದರಿಂದ ಉತ್ಪತ್ತಿಯಾಗುವ ವಿಷಯ ಯಾವುದು ಎಂದು ಹೇಳಲು ಒಂದು ಪ್ರತ್ಯುತ್ತರಗಳು ನಿರ್ದಿಷ್ಟ ವಿಸ್ಪರ್ ಗಾಗಿ ಎಷ್ಟು ಪ್ರತ್ಯುತ್ತರಗಳನ್ನು ಪೋಸ್ಟ್ ಮಾಡಲಾಗುತ್ತಿದೆ ಮತ್ತು ಮೂರನೇ ವರ್ಗದ ವಿಸ್ಪರ್ ಗಳನ್ನು ಅಳಿಸಲಾಗುತ್ತಿದೆ ನಾವು ನಂತರ ಈ ಅಳಿಸುವಿಕೆಗೆ ಹೋಗುತ್ತೇವೆ ಇದು ಆಸಕ್ತಿದಾಯಕ ಸಮಸ್ಯೆಯಾಗಿದೆ ಅಂದರೆ ಟ್ವಿಟರ್ ನಲ್ಲಿ ನಾವು ಇತ್ತೀಚಿನ ಅಧ್ಯಯನಗಳನ್ನು ನಡೆಸಿದಾಗ 2016 ರಲ್ಲಿ ಸಾಮಾಜಿಕ ನೆಟ್ವರ್ಕ್ ನಲ್ಲಿ ಪೋಸ್ಟ್ ಮಾಡಲಾದ ಬಹಳಷ್ಟು ವಿಷಯವನ್ನು ಬಳಕೆದಾರರು ಯಾವುದೇ ಕಾರಣಗಳಿಗಾಗಿ ನಿರ್ಧರಿಸಿದಂತೆ ವಾಸ್ತವವಾಗಿ ಅಳಿಸಲಾಗುತ್ತದೆ ಎಂದು ಜನರು ನೋಡಿದ್ದಾರೆ ಆದ್ದರಿಂದ ಈ ಸಂದರ್ಭದಲ್ಲಿ ವಿಸ್ಪರ್ ಪ್ರಕರಣದಲ್ಲಿ ಐವತ್ತೈದು ಪ್ರತಿಶತ ವಿಸ್ಪರ್ ಗಳು ಯಾವುದೇ ಪ್ರತ್ಯುತ್ತರಗಳನ್ನು ಸ್ವೀಕರಿಸುವುದಿಲ್ಲ ಜನರು ಕೇವಲ ವಿಷಯವನ್ನು ಪೋಸ್ಟ್ ಮಾಡುತ್ತಾರೆ ಮತ್ತು ಯಾರೂ ಈ ಪೋಸ್ಟ್ ಗಳಿಗೆ ಪ್ರತ್ಯುತ್ತರಿಸುವುದಿಲ್ಲ ಇಪ್ಪತ್ತೈದು ಪ್ರತಿಶತವು ಕನಿಷ್ಠ ಎರಡು ಪ್ರತ್ಯುತ್ತರಗಳ ಸರಣಿಯನ್ನು ಹೊಂದಿದೆ ಕೇವಲ ಇಪ್ಪತ್ತೈದು ಪ್ರತಿಶತದಷ್ಟು ಹೇಳುವುದಾದರೆ ನಾವು ಅದನ್ನು ಆ ರೀತಿಯಲ್ಲಿ ಓದಬೇಕು ಇಪ್ಪತ್ತೈದು ಪ್ರತಿಶತವು ಕನಿಷ್ಠ ಎರಡು ಉತ್ತರಗಳ ಸರಣಿಯನ್ನು ಹೊಂದಿದೆ ಶೇಕಡಾ ಐವತ್ತೈದು ಪ್ರತಿಶತ ಉತ್ತರಗಳು ಐವತ್ತೈದು ಶೇಕಡಾ ವಿಸ್ಪರ್ ಗಳಿಗೆ ಉತ್ತರ ಸಿಗುವುದಿಲ್ಲ ಮೂಲ ಪ್ರತ್ಯುತ್ತರಗಳ ನಡುವಿನ ಸಮಯವು ಪೋಸ್ಟ್ ಮಾಡಲಾದ ವಿಸ್ಪರ್ ಗಳಿಗೆ ಎಷ್ಟು ಬೇಗನೆ ಪ್ರತಿಕ್ರಿಯೆಗಳು ಬರುತ್ತವೆ ಜನರು ಮಾಡಿದ ಪೋಸ್ಟ್ ಅನ್ನು ಎಷ್ಟು ಬೇಗನೆ ನೋಡುತ್ತಾರೆ ಮತ್ತು ಅವರು ಹೇಗೆ ಪ್ರತ್ಯುತ್ತರಿಸುತ್ತಾರೆ ಮತ್ತು ಅವರು ಏನು ಪ್ರತ್ಯುತ್ತರಿಸುತ್ತಾರೆ ಎಂಬುದು ಆಸಕ್ತಿದಾಯಕ ವಿಷಯವಾಗಿದೆ ಈ ಸಂದರ್ಭದಲ್ಲಿ ನಾವು ವಿಷಯವನ್ನು ನೋಡದೆ ಸಮಯವನ್ನು ಮಾತ್ರ ನೋಡುತ್ತೇವೆ ಆದ್ದರಿಂದ ನಿಮ್ಮ ಎಕ್ಸ್ ಅಕ್ಷವು ಮತ್ತೆ ಒಂದು ನಿಮಿಷಕ್ಕಿಂತ ಕಡಿಮೆ ಸಮಯವಾಗಿದ್ದರೆ ಒಂದು ನಿಮಿಷದಿಂದ ಒಂದು ಗಂಟೆ ಒಂದು ಗಂಟೆಯಿಂದ ಒಂದು ದಿನ ಒಂದು ದಿನದಿಂದ ಒಂದು ವಾರ ಮತ್ತು ಒಂದು ವಾರಕ್ಕಿಂತ ಹೆಚ್ಚು ಅದು ಎಕ್ಸ್ ಅಕ್ಷ ವೈ ಅಕ್ಷವು ಪ್ರತ್ಯುತ್ತರಗಳ ಭಾಗವಾಗಿದೆ ಪ್ರತ್ಯುತ್ತರಗಳ ಭಾಗವು ವಿಸ್ಪರ್ ಪಡೆಯುವ ಪ್ರತ್ಯುತ್ತರಗಳ ಅನುಪಾತವನ್ನು ನಿಮಗೆ ತೋರಿಸುತ್ತದೆ ಮೂಲ ವಿಸ್ಪರ್ ಗಳ ಐವತ್ತನಾಲ್ಕು ಪ್ರತಿಶತ ಪ್ರತ್ಯುತ್ತರಗಳು ಆ ಒಂದು ಗಂಟೆಯೊಳಗೆ ಇವೆ ನೀವು ಮೊದಲ ಎರಡು ಬಾರ್ ಗಳನ್ನು ಒಂದು ನಿಮಿಷಕ್ಕಿಂತ ಕಡಿಮೆ ಮತ್ತು ಒಂದು ನಿಮಿಷದಿಂದ ಒಂದು ಗಂಟೆಗೆ ಸೇರಿಸಬಹುದು ಇದು ನಿಮಗೆ ಶೇಕಡಾ ಐವತ್ತನಾಲ್ಕು ಪ್ರತಿಶತ ಐವತ್ತನಾಲ್ಕು ಪ್ರತಿಶತ ಪ್ರತ್ಯುತ್ತರಗಳು ಒಂದು ಗಂಟೆಯೊಳಗೆ ತೊಂಬತ್ತನಾಲ್ಕು ಶೇಕಡಾ ಒಂದು ದಿನದೊಳಗೆ ಬರುತ್ತದೆ ಎಂದು ತೋರಿಸುತ್ತದೆ ಮೂಲಭೂತವಾಗಿ ಅವರು ಒಂದು ದಿನದಲ್ಲಿ ಪ್ರತಿಕ್ರಿಯೆಯನ್ನು ಪಡೆಯದಿದ್ದರೆ ಅವರು ಅದನ್ನು ಪಡೆಯುವುದಿಲ್ಲ ಎಂದು ತೋರಿಸುತ್ತದೆ ಅವರಲ್ಲಿ ಅರ್ಧಕ್ಕಿಂತ ಹೆಚ್ಚಿನವರು ಒಂದು ಗಂಟೆಯೊಳಗೆ ಪ್ರತಿಕ್ರಿಯೆಯನ್ನು ಪಡೆಯುತ್ತಾರೆ ಒಂದು ದಶಮಾಂಶ ಮೂರು ಪ್ರತಿಶತ ಪ್ರತ್ಯುತ್ತರಗಳು ಒಂದು ವಾರ ಅಥವಾ ಅದಕ್ಕಿಂತ ಹೆಚ್ಚಿನ ಅವಧಿಯೊಳಗೆ ಬರುತ್ತವೆ ಅದು ರೇಖಾ ನಕ್ಷೆನಲ್ಲಿ ಕೊನೆಯ ಪಟ್ಟಿಯಾಗಿದೆ ಆದ್ದರಿಂದ ಮೂಲಭೂತವಾಗಿ ತೀರ್ಮಾನವೆಂದರೆ ಪೋಸ್ಟ್ ಮಾಡಿದ ಸ್ವಲ್ಪ ಸಮಯದ ನಂತರ ವಿಸ್ಪರ್ ಗಮನ ಸೆಳೆಯದಿದ್ದರೆ ಅದು ನಂತರ ಗಮನ ಸೆಳೆಯುವ ಸಾಧ್ಯತೆಯಿಲ್ಲ ಇದು ಅರ್ಥವಾಗುವಂತೆ ಅನಾಮಧೇಯ ಜನರ ಪೋಸ್ಟ್ ವಿಷಯವಾಗಿರುವುದರಿಂದ ಅದು ಸ್ವಲ್ಪ ಗಮನ ಸೆಳೆಯುತ್ತದೆ ಮತ್ತು ನಂತರ ಸಾಯುತ್ತದೆ ಇದು ನಾವು ನೋಡಿದ ಇತರ ನೆಟ್ವರ್ಕ್ ಗಳಂತೆಯೇ ಇರುತ್ತದೆ ಆದ್ದರಿಂದ ಪ್ರತಿ ಬಳಕೆದಾರರಿಗೆ ಒಂದು ಪೋಸ್ಟ್ ಇದು ಕೇವಲ ಎಕ್ಸ್ ಅಕ್ಷವಾಗಿದೆ ವಿಸ್ಪರ್ ಗಳು ಮತ್ತು ಪ್ರತಿ ಬಳಕೆದಾರರಿಗೆ ಪ್ರತ್ಯುತ್ತರಗಳು ಪ್ರತಿ ಬಳಕೆದಾರರಿಗೆ ವಿಸ್ಪರ್ ಗಳು ಮತ್ತು ಪ್ರತ್ಯುತ್ತರಗಳು ಅಂದರೆ ಬಳಕೆದಾರರು ಇದನ್ನು ಎಷ್ಟು ಬಾರಿ ಮಾಡುತ್ತಿದ್ದಾರೆ ಮತ್ತು ರೇಖಾ ನಕ್ಷೆನಲ್ಲಿ ಎರಡು ಸಾಲುಗಳಿವೆ ಒಂದು ದಟ್ಟ ಸಾಲು ಇದು ವಿಸ್ಪರ್ ಮತ್ತು ಚುಕ್ಕೆಗಳ ಸಾಲು ಇದು ಪ್ರತ್ಯುತ್ತರ ವೈ ಅಕ್ಷವು ಸಿಡಿಎಫ್ ಆಗಿದೆ ಬಳಕೆದಾರರ ಸಂಚಿತ ಆವರ್ತನದ ಮೊದಲು ಅನೇಕ ಸಿಡಿಎಫ್ ಗಳನ್ನು ನೋಡಿದ್ದಾರೆ ಇಲ್ಲಿ ಮೂಲಭೂತವಾಗಿ ಎಂಭತ್ತು ಪ್ರತಿಶತದಷ್ಟು ಬಳಕೆದಾರರು ಒಟ್ಟು ಹತ್ತಕ್ಕಿಂತ ಕಡಿಮೆ ವಿಸ್ಪರ್ ಗಳನ್ನು ಪೋಸ್ಟ್ ಮಾಡುತ್ತಾರೆ ಎಂದು ತೋರಿಸುತ್ತಿದೆ ನೀವು ಕೇವಲ ನೆಟ್ವರ್ಕ್ ಗಳನ್ನು ನೋಡಿದರೆ ಇದು ತುಂಬಾ ಕೆಟ್ಟದಾಗಿದೆ ಎಂಭತ್ತರಷ್ಟು ಬಳಕೆದಾರರು ಒಟ್ಟು ಹತ್ತಕ್ಕಿಂತ ಕಡಿಮೆ ವಿಸ್ಪರ್ ಗಳು ಮತ್ತು ಪ್ರತ್ಯುತ್ತರಗಳನ್ನು ಪೋಸ್ಟ್ ಮಾಡುತ್ತಾರೆ ನೀವು ಅದನ್ನು ಫ್ಲಿಪ್ ಮಾಡಿ ನೋಡಿದರೆ ಬಹುಶಃ ಇಪ್ಪತ್ತು ಪ್ರತಿಶತದಷ್ಟು ಬಳಕೆದಾರರು ನಿಜವಾಗಿಯೂ ಸಕ್ರಿಯವಾಗಿರುವ ಜನರು ಅಥವಾ ಇನ್ನೊಂದು ಅರ್ಥದಲ್ಲಿ ಕಡಿಮೆ ಶೇಕಡಾವಾರು ಜನರು ನೆಟ್ವರ್ಕ್ನಲ್ಲಿ ಗರಿಷ್ಠ ಸಂಖ್ಯೆಯ ಚಟುವಟಿಕೆಗಳನ್ನು ಮಾಡುತ್ತಿರುವವರು ನಾವು ಈಗಾಗಲೇ ಇತರ ನೆಟ್ವರ್ಕ್ಗಳಲ್ಲಿ ನೋಡಿದ್ದೇವೆ ಹದಿನೈದು ಪ್ರತಿಶತ ಬಳಕೆದಾರರು ಪ್ರತ್ಯುತ್ತರಗಳನ್ನು ಮಾತ್ರ ಪೋಸ್ಟ್ ಮಾಡುತ್ತಾರೆ ಆದರೆ ಮೂಲ ವಿಸ್ಪರ್ ಗಳಿಲ್ಲ ಇದು ಮೂಲಭೂತವಾಗಿ ಮತ್ತೆ ಕಡಿಮೆ ಭಾಗದ ಜನರ ಪೋಸ್ಟ್ ಗಳು ಅವರು ಮೂಲ ವಿಷಯವನ್ನು ರಚಿಸುವುದಿಲ್ಲ ಉತ್ತರಿಸುತ್ತಾರೆ ಎಂದು ತೋರಿಸುತ್ತದೆ ಬಳಕೆದಾರರು ಏನು ಮಾಡುತ್ತಿದ್ದಾರೆ ಎಂಬುದನ್ನು ಮಾತ್ರ ನೋಡಿ ಮತ್ತು ನಂತರ ಅವರು ಅದಕ್ಕೆ ಉತ್ತರಿಸುತ್ತಿದ್ದಾರೆ ಮೂವತ್ತು ಪ್ರತಿಶತ ಬಳಕೆದಾರರು ವಿಸ್ಪರ್ ಗಳನ್ನು ಮಾತ್ರ ಪೋಸ್ಟ್ ಮಾಡುತ್ತಾರೆ ಆದರೆ ಯಾವುದೇ ಪ್ರತ್ಯುತ್ತರಗಳಿಲ್ಲ ಅವರು ಕೇವಲ ಮೂಲ ವಿಷಯವನ್ನು ರಚಿಸುತ್ತಿರುವ ಜನರು ಆದರೆ ಅವರು ವಾಸ್ತವವಾಗಿ ಯಾವುದೇ ವಿಷಯಕ್ಕೆ ಪ್ರತ್ಯುತ್ತರಿಸುವುದಿಲ್ಲ ಅಥವಾ ಪ್ರತಿಕ್ರಿಯಿಸುವುದಿಲ್ಲ ಮತ್ತು ಅದು ಸ್ಪಷ್ಟವಾಗಿದೆ ಅದು ಮೂಲತಃ ನಾವು ನೋಡಿದ ಎರಡು ವಿಶ್ಲೇಷಣೆಗಳನ್ನು ಹೊಂದಿದೆ ಒಂದು ವಿಸ್ಪರ್ ಗಳಲ್ಲಿ ಪೋಸ್ಟ್ ಮಾಡಲಾದ ವಿಷಯವು ನಿಮ್ಮ ಗಮನವನ್ನು ಎಷ್ಟು ಪಡೆಯುತ್ತಿದೆ ಎಂಬುದು ಮತ್ತು ಇದು ಅವರ ಗಮನವನ್ನು ಸೆಳೆಯಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಮತ್ತು ನಂತರ ಈ ನೆಟ್ವರ್ಕ್ ಗಳಲ್ಲಿ ಬಳಕೆದಾರರು ಯಾವ ಮಟ್ಟದ ಚಟುವಟಿಕೆಯನ್ನು ಹೊಂದಿರುತ್ತಾರೆ ಆದ್ದರಿಂದ ಈಗ ನಾವು ಹಿಂದೆ ನೋಡಿದ ವಿಷಯವನ್ನು ಹೆಚ್ಚು ನೋಡಲಿದ್ದೇವೆ ಅದು ನೆಟ್ವರ್ಕ್ ವಿಶ್ಲೇಷಣೆಯಾಗಿದೆ ಕೆಲವು ತೀರ್ಮಾನಗಳನ್ನು ಮಾಡಲು ನೆಟ್ವರ್ಕ್ ವಿಶ್ಲೇಷಣೆಯಲ್ಲಿ ಅಭಿವೃದ್ಧಿಪಡಿಸಲಾದ ಮೆಟ್ರಿಕ್ ಗಳನ್ನು ನೀವು ನಿಜವಾಗಿ ಹೇಗೆ ಬಳಸಬಹುದು ಎಂಬುದನ್ನು ನೋಡುವ ಈ ವಿಷಯದ ಕುರಿತು ನಾವು ಟ್ಯುಟೋರಿಯಲ್ ಗಳನ್ನು ಹೊಂದಿದ್ದೇವೆ ಇಲ್ಲಿ ಅವರು ವಿಸ್ಪರ್ ತೆಗೆದುಕೊಂಡರು ಅವರು ಟ್ವಿಟರ್ ಗೆ ಹೋಲಿಸಿದರೆ ಫೇಸ್ಬುಕ್ ನಿಂದ ಯಾದೃಚ್ಛಿಕ ಬಳಕೆದಾರರನ್ನು ಸಹ ತೆಗೆದುಕೊಂಡರು ಆದ್ದರಿಂದ ಮೊದಲ ಅಂಕಣ ರೇಖಾ ನಕ್ಷೆ ವಿಸ್ಪರ್ ಫೇಸ್ಬುಕ್ ಟ್ವಿಟರ್ ಎರಡನೇ ಅಂಕಣ ನೋಡ್ ಗಳ ಸಂಖ್ಯೆ ವಿಸ್ಪರ್ ಗಳಲ್ಲಿ ಆರು ಲಕ್ಷ ತೊಂಬತ್ತು ಸಾವಿರ ನೋಡ್ ಗಳು ಫೇಸ್ಬುಕ್ ನಲ್ಲಿ ಏಳು ಲಕ್ಷದ ಏಳು ಸಾವಿರ ಟ್ವಿಟರ್ ನಲ್ಲಿ ನಲವತ್ತು ಮೂರು ಲಕ್ಷ ಹದಿನೇಳು ಸಾವಿರ ನೋಡ್ ಗಳು ಅಂಚುಗಳ ಸಂಖ್ಯೆ ಸರಾಸರಿ ಡಿಗ್ರಿ ಕ್ಲಸ್ಟರಿಂಗ್ ಗುಣಾಂಕ ಸರಾಸರಿ ಮಾರ್ಗ ಉದ್ದ ಮತ್ತು ವಿಂಗಡಣೆಯ ಗುಣಾಂಕ ನಾನು ಸರಾಸರಿ ಡಿಗ್ರಿ ಕ್ಲಸ್ಟರಿಂಗ್ ಗುಣಾಂಕ ಮತ್ತು ಉಳಿದವುಗಳ ಮೂಲಕ ಹೋಗುತ್ತೇನೆ ಮತ್ತು ಇದರ ಅರ್ಥವೇನೆಂದು ನಿಮಗೆ ಹೇಳುತ್ತೇನೆ ಆದ್ದರಿಂದ ಮೊದಲು ನೀವು ಅಂಕಣ ನಾಲ್ಕನ್ನು ನೋಡಿದರೆ ಅದು ನಿಮಗೆ ಸರಾಸರಿ ಡಿಗ್ರಿ ಯನ್ನು ತೋರಿಸುತ್ತದೆ ಸರಾಸರಿ ಡಿಗ್ರಿ ಯು ಫೇಸ್ಬುಕ್ ಮತ್ತು ಟ್ವಿಟರ್ ಗೆ ಹೋಲಿಸಿದರೆ ವಿಸ್ಪರ್ ಗಳಿಗೆ ನಿಜವಾಗಿಯೂ ಹೆಚ್ಚು ಇದರ ಅರ್ಥವೇನು ಇದರರ್ಥ ನಾನು ಹೆಚ್ಚಿನದನ್ನು ಸಂಪರ್ಕಿಸುತ್ತಿದ್ದೇನೆ ಎಂಬುದು ಆದ್ದರಿಂದ ಇದು ಕ್ಲಸ್ಟರಿಂಗ್ ಗುಣಾಂಕಕ್ಕೆ ಸಹ ಸಂಪರ್ಕ ಹೊಂದಿದೆ ಆದರೆ ಬಳಕೆದಾರರು ಮತ್ತಷ್ಟು ಬಳಕೆದಾರರ ದೊಡ್ಡ ಮಾದರಿಯೊಂದಿಗೆ ಸಂವಹನ ನಡೆಸುತ್ತಾರೆ ಎಂದು ಇದು ಹೇಳುತ್ತದೆ ಅಂದರೆ ವಿಸ್ಪರ್ ಗಳಲ್ಲಿ ಯಾವುದೇ ಬಳಕೆದಾರರು ಕೇವಲ ಜನರ ಗುಂಪಿಗೆ ಸೀಮಿತವಾಗಿಲ್ಲ ಆದರೆ ಅವರು ಬೇರೆ ರೀತಿಯಲ್ಲಿ ಸಂವಹನ ನಡೆಸುತ್ತಾರೆ ಅವರು ದೊಡ್ಡ ಗುಂಪಿನೊಂದಿಗೆ ಸಂವಹನ ನಡೆಸುತ್ತಾರೆ ನೀವು ಅದನ್ನು ಫೇಸ್ಬುಕ್ ಅಥವಾ ಟ್ವಿಟರ್ ಗೆ ಹೋಲಿಸಿದಾಗ ನಾವು ಸಂವಹನಗಳ ಕುರಿತು ಮಾತನಾಡುವಾಗ ಹೆಚ್ಚು ನಿಕಟವಾಗಿ ಸಂಪರ್ಕ ಹೊಂದಿದ್ದೀರಿ ಅದು ಹೆಚ್ಚಾಗಿ ನೀವು ಹೊಂದಿರುವ ಅನುಯಾಯಿಗಳೊಂದಿಗೆ ಅಥವಾ ಬಹುಶಃ ನಿಮ್ಮನ್ನು ಉಲ್ಲೇಖಿಸುವ ಜನರೊಂದಿಗೆ ಅಥವಾ ಬಹುಶಃ ನೀವು ಆಸಕ್ತಿ ಹೊಂದಿರುವ ಹ್ಯಾಶ್ಟ್ಯಾಗ್ ನೊಂದಿಗೆ ಫೇಸ್ಬುಕ್ ಹೆಚ್ಚಾಗಿ ಸ್ನೇಹಿತರದ್ದು ಆದ್ದರಿಂದ ನೀವು ಫೇಸ್ಬುಕ್ ಅನ್ನು ನೋಡಿದರೆ ಅದು ಕೇವಲ ಒಂದು ದಶಮಾಂಶ ಏಳು ಎಂಟು ಟ್ವಿಟರ್ ಗೆ ಅದು ಮೂರು ದಶಮಾಂಶ ಒಂಬತ್ತು ಮೂರು ಈಗ ನಾವು ವಿಸ್ಪರ್ ಗಳನ್ನು ನೋಡೋಣ ಇದು ಒಂಬತ್ತು ದಶಮಾಂಶ ನಾಲ್ಕು ಏಳು ಅವರು ವಿಸ್ಪರ್ ಗಳಲ್ಲಿ ಬಳಕೆದಾರರೊಂದಿಗೆ ಸಂವಹನ ನಡೆಸುವ ಮಟ್ಟವು ಬಹಳ ದೊಡ್ಡದಾಗಿದೆ ವಿಸ್ಪರ್ ಬಳಕೆದಾರರು ಸಂಪೂರ್ಣ ಅಪರಿಚಿತರೊಂದಿಗೆ ಸಂವಹನ ನಡೆಸುವ ಸಾಧ್ಯತೆಯಿದೆ ಕ್ಲಸ್ಟರಿಂಗ್ ಗುಣಾಂಕವನ್ನು ನೋಡಿ ನೀವು ನೆನಪಿಸಿಕೊಂಡರೆ ಕ್ಲಸ್ಟರಿಂಗ್ ಗುಣಾಂಕವು ಏನು ಹೇಳುತ್ತದೆ ಕ್ಲಸ್ಟರಿಂಗ್ ಗುಣಾಂಕವು ರೇಖಾ ನಕ್ಷೆ ಹೇಗೆ ಕಾಣುತ್ತದೆ ಎಂದು ಹೇಳಲು ನಿಮಗೆ ಅನುಮತಿಸುತ್ತದೆ ವಿಸ್ಪರ್ ಗಳು ಅಥವಾ ವಿಸ್ಪರ್ ಬಳಕೆದಾರರು ಪರಸ್ಪರ ಸಂವಹನ ನಡೆಸಲು ಹೆಚ್ಚು ಅಸಂಭವವಾಗಿರುವ ಸಂಪೂರ್ಣ ಅಪರಿಚಿತರೊಂದಿಗೆ ಸಂವಹನ ನಡೆಸುವ ಸಾಧ್ಯತೆಯಿದೆ ಆದ್ದರಿಂದ ನೀವು ಮೌಲ್ಯಗಳನ್ನು ನೋಡಿದರೆ ಅದು ತುಂಬಾ ಕಡಿಮೆಯಾಗಿದೆ ಶೂನ್ಯ ದಶಮಾಂಶ ಶೂನ್ಯ ಮೂರು ಮೂರು ಕ್ಕೆ ಹೋಲಿಸಿದರೆ ಶೂನ್ಯ ದಶಮಾಂಶ ಶೂನ್ಯ ಐದು ಒಂಬತ್ತು ಮತ್ತು ಟ್ವಿಟ್ಟರ್ನಲ್ಲಿ ಶೂನ್ಯ ದಶಮಾಂಶ ಶೂನ್ಯ ನಾಲ್ಕು ಎಂಟು ಆದ್ದರಿಂದ ಅವರು ನೂರು ಯಾದೃಚ್ಛಿಕ ನೋಡ್ ಗಳನ್ನು ಸಹ ನೋಡಿದ್ದಾರೆ ಸರಾಸರಿ ಮಾರ್ಗದ ಉದ್ದವನ್ನು ಲೆಕ್ಕಹಾಕಲಾಗಿದೆ ಕಡಿಮೆ ಮಾರ್ಗವು ಮೂರರಲ್ಲಿ ಕಡಿಮೆ ಸರಾಸರಿ ಮಾರ್ಗವಾಗಿದ್ದು ವಾಸ್ತವವಾಗಿ ವಿಸ್ಪರ್ ಗಾಗಿ ನೀವು ಅಂಕಣ ಸರಾಸರಿ ಪಥದ ಉದ್ದವನ್ನು ನೋಡಿದರೆ ನಾಲ್ಕು ದಶಮಾಂಶ ಎರಡು ಎಂಟು ಮತ್ತು ಹತ್ತು ದಶಮಾಂಶ ಒಂದು ಮೂರು ಫೇಸ್ಬುಕ್ ಗೆ ಮತ್ತು ಐದು ದಶಮಾಂಶ ಐದು ಎರಡು ಟ್ವಿಟರ್ ಗೆ ಆದ್ದರಿಂದ ಇದು ಕೇವಲ ರೇಖಾ ನಕ್ಷೆನಲ್ಲಿನ ಸರಾಸರಿ ಉದ್ದವನ್ನು ಹೇಳುತ್ತದೆ ನೀವು ವಿಸ್ಪರ್ ರೇಖಾ ನಕ್ಷೆ ಅನ್ನು ತೆಗೆದುಕೊಂಡರೆ ಅದು ಅತ್ಯಂತ ಕಡಿಮೆ ಮತ್ತು ಸರಾಸರಿ ಮಾರ್ಗದ ಉದ್ದವಿದೆ ಮೂಲಭೂತವಾಗಿ ಇದರ ಅರ್ಥವೇನೆಂದರೆ ಸರಾಸರಿ ಡಿಗ್ರಿ ಅತ್ಯಧಿಕವಾಗಿದೆ ಕ್ಲಸ್ಟರಿಂಗ್ ಗುಣಾಂಕವು ಕಡಿಮೆಯಾಗಿದೆ ಸರಾಸರಿ ಮಾರ್ಗದ ಉದ್ದವು ಕಡಿಮೆಯಾಗಿದೆ ಎಂದು ಊಹಿಸಲಾಗಿದೆ ಅದು ಯಾದೃಚ್ಛಿಕ ರೇಖಾ ನಕ್ಷೆ ಆಗಿದೆ ಜನರ ಸಂವಹನಗಳು ಸಂಪೂರ್ಣವಾಗಿ ಯಾದೃಚ್ಛಿಕವಾಗಿರುತ್ತವೆ ವಿಸ್ಪರ್ ಗಳಂತಹ ನೆಟ್ವರ್ಕ್ನಲ್ಲಿ ಸಂಭವಿಸುವ ಯಾವುದೇ ನಿರ್ದಿಷ್ಟ ಸಣ್ಣ ಪ್ರಪಂಚದ ವಿದ್ಯಮಾನವಿಲ್ಲ ನಾವು ನೋಡಿದ ಫೇಸ್ಬುಕ್ ಮತ್ತು ಟ್ವಿಟರ್ ನಂತಹ ಸಾಂಪ್ರದಾಯಿಕ ನೆಟ್ವರ್ಕ್ ಗಳಿಗಿಂತ ಇದು ಉತ್ತಮ ವ್ಯತ್ಯಾಸವಾಗಿದೆ ಈಗ ನಾವು ವಿಂಗಡಣೆಯನ್ನು ನೋಡೋಣ ವಿಂಗಡಣೆಯು ಒಂದೇ ರೀತಿಯ ಡಿಗ್ರಿ ಗಳ ಇತರ ನೋಡ್ ಗಳಿಗೆ ಲಿಂಕ್ ಮಾಡಲು ರೇಖಾ ನಕ್ಷೆನಲ್ಲಿ ನೋಡ್ ಗಳ ಸಂಭವನೀಯತೆಯನ್ನು ಅಳೆಯುತ್ತದೆ ಆದ್ದರಿಂದ ಶೂನ್ಯಕ್ಕೆ ಹತ್ತಿರವಿರುವ ಮೌಲ್ಯವು ಹೆಚ್ಚು ಅಥವಾ ಕಡಿಮೆ ಮೌಲ್ಯವು ರೇಖಾ ನಕ್ಷೆ ಯಾದೃಚ್ಛಿಕವಾಗಿದೆ ಎಂದು ಭಾವಿಸಲಾಗುತ್ತದೆ ಅಥವಾ ನೀವು ರೇಖಾ ನಕ್ಷೆ ಅನ್ನು ಯಾದೃಚ್ಛಿಕ ರೇಖಾ ನಕ್ಷೆ ಎಂದು ಊಹಿಸಬಹುದು ನೀವು ಅದನ್ನು ನೋಡಿದರೆ ಇದು ಕಡಿಮೆ ಮೌಲ್ಯದ ಮೈನಸ್ ಶೂನ್ಯ ದಶಮಾಂಶ ಶೂನ್ಯ ಒಂದು ಒಂದು ಮತ್ತು ಇದು ಎಲ್ಲಾ ಮೂರು ರೇಖಾ ನಕ್ಷೆಗಳಿಗೆ ವಿಸ್ಪರ್ ನ ವಿಂಗಡಣೆ ಗುಣಾಂಕವಾಗಿದೆ ಇದು ಮೂಲಭೂತವಾಗಿ ಇದು ಯಾದೃಚ್ಛಿಕ ರೇಖಾ ನಕ್ಷೆ ಎಂದು ಹೇಳುತ್ತದೆ ಅದು ಸ್ಪಷ್ಟವಾಗಿದೆ ಎಂದು ನನಗೆ ತಿಳಿದಿದೆ ಆದ್ದರಿಂದ ಮೂಲಭೂತವಾಗಿ ಈ ನೆಟ್ವರ್ಕ್ ವಿಶ್ಲೇಷಣೆಯಿಂದ ನೀವು ಸೆಳೆಯಬಹುದಾದ ತೀರ್ಮಾನವೆಂದರೆ ವಿಸ್ಪರ್ ನೆಟ್ವರ್ಕ್ ಯಾದೃಚ್ಛಿಕ ರೇಖಾ ನಕ್ಷೆ ವಿಸ್ಪರ್ ನೆಟ್ವರ್ಕ್ ಜನರು ಯಾದೃಚ್ಛಿಕ ಜನರೊಂದಿಗೆ ಸಂವಹನ ನಡೆಸುತ್ತಾರೆ ಮತ್ತು ರೇಖಾ ನಕ್ಷೆ ವಾಸ್ತವವಾಗಿ ಸಾಕಷ್ಟು ವಿರಳವಾಗಿದೆ ಆದ್ದರಿಂದ ಈಗ ಅವರು ಮಾಡಿದ ಮತ್ತೊಂದು ಆಸಕ್ತಿದಾಯಕ ವಿಷಯವೆಂದರೆ ವಿಸ್ಪರ್ ಗಳಲ್ಲಿ ಯಾವ ವಿಷಯವನ್ನು ಅಳಿಸಲಾಗುತ್ತಿದೆ ಎಂಬುದನ್ನು ಅಧ್ಯಯನ ಮಾಡುವುದು ಆದ್ದರಿಂದ ಇದಕ್ಕಾಗಿ ಅವರು ಮೂರು ತಿಂಗಳಲ್ಲಿ ಅಳಿಸಲಾದ ಒಂದು ದಶಮಾಂಶ ಏಳು ದಶಲಕ್ಷ ವಿಸ್ಪರ್ ಗಳನ್ನು ಸಂಗ್ರಹಿಸಿದರು ಹದಿನೆಂಟು ಶೇಕಡಾ ವಿಷಯವನ್ನು ಅಳಿಸಲಾಗಿದೆ ಒಟ್ಟು ರಚಿತವಾದ ವಿಷಯದ ಹದಿನೆಂಟು ಪ್ರತಿಶತವನ್ನು ವಿಸ್ಪರ್ ಗಳಿಂದ ಅಳಿಸಲಾಗಿದೆ ಟ್ವಿಟರ್ ಗೆ ಹೋಲಿಸಿದರೆ ಅದು ಕೇವಲ ನಾಲ್ಕು ಪ್ರತಿಶತ ಮತ್ತು ಇದು ವಿಸ್ಪರ್ ಗೆ ಈ ಶೇಕಡಾವಾರು ಏಕೆ ಹೆಚ್ಚಿದೆ ಎಂಬ ಪ್ರಶ್ನೆಯನ್ನು ಕೇಳುತ್ತದೆ ಏಕೆಂದರೆ ನೀವು ಇಂದು ಪೋಸ್ಟ್ ಮಾಡಿದ ಅನಾಮಧೇಯ ವಿಷಯವು ಕೆಲವು ಸಮಸ್ಯೆಗಳಿವೆ ಎಂದು ನಿಮಗೆ ಅನಿಸುತ್ತದೆ ಇತರರು ನೋಡಲು ಇಷ್ಟಪಡದ ಕೆಲವು ವಿಷಯಗಳನ್ನು ನೀವು ರಚಿಸಿರುವಿರಿ ಅಥವಾ ನೀವು ಯಾವ ಗುಣಲಕ್ಷಣ ಬಯಸುವುದಿಲ್ಲ ಇದು ಅನಾಮಧೇಯ ನೆಟ್ವರ್ಕ್ ಆಗಿದ್ದರೂ ನೀವು ಅದನ್ನು ಅಳಿಸಲು ಬಯಸುತ್ತೀರಿ ಆದ್ದರಿಂದ ವಿಸ್ಪರ್ ಗಳಲ್ಲಿ ಹೆಚ್ಚಿನ ಪ್ರಮಾಣದ ವಿಷಯವು ಅಳಿಸಲ್ಪಡುತ್ತಿದೆ ವಿಷಯ ಮಿತಗೊಳಿಸುವಿಕೆ ಆದ್ದರಿಂದ ವಿಸ್ಪರ್ ನ ಸಂದರ್ಭದಲ್ಲಿ ಮಿತಗೊಳಿಸುವಿಕೆ ಏನು ಅವರು ಮಾಡಿದ ವಿಶ್ಲೇಷಣೆಯೆಂದರೆ ಅವರು ಎಲ್ಲಾ ವಿಸ್ಪರ್ ಗಳಿಂದ ಕೀವರ್ಡ್ ಗಳನ್ನು ಹೊರತೆಗೆಯುತ್ತಾರೆ ಇದು ವಿಸ್ಪರ್ ಗಳಿಂದ ರಚಿಸಲಾದ ಅಥವಾ ವಿಸ್ಪರ್ ಗಳಿಂದ ಸಂಗ್ರಹಿಸಿದ ಎಲ್ಲಾ ಪಠ್ಯವನ್ನು ಹಾಕಿತು ಸಾಮಾನ್ಯ ನಿಲುಗಡೆ ಪದಗಳನ್ನು ತೆಗೆದುಹಾಕಿತು ವಿಸ್ಪರ್ ನ ಶೂನ್ಯ ದಶಮಾಂಶ ಶೂನ್ಯ ಐದು ಕಡಿಮೆ ಪ್ರತಿಶತದಷ್ಟು ಗೋಚರಿಸುವ ಪದಗಳನ್ನು ತೆಗೆದುಹಾಕಲಾಗಿದೆ ಅದು ಜನರು ನಿಜವಾಗಿಯೂ ಕಾಳಜಿವಹಿಸುವ ಅಥವಾ ಜನರು ಬಳಸಿರುವ ಎಲ್ಲಾ ಪದಗಳನ್ನು ತೆಗೆದುಹಾಕುತ್ತದೆ ಅಳಿಸುವಿಕೆಯ ಅನುಪಾತವನ್ನು ಲೆಕ್ಕಾಚಾರ ಮಾಡಿ ಅವರು ಲೆಕ್ಕಾಚಾರ ಮಾಡಿದ ಮೌಲ್ಯವನ್ನು ತೆಗೆದುಕೊಳ್ಳುತ್ತಾರೆ ಅದು ವಾಸ್ತವವಾಗಿ ಅಳಿಸಲಾದ ಸಂಖ್ಯೆಯನ್ನು ಹೇಳುತ್ತದೆ ಈ ಪದಗಳೊಂದಿಗೆ ವಿಸ್ಪರ್ ಗಳು ಈ ಪದಗಳೊಂದಿಗೆ ಎಲ್ಲಾ ವಿಸ್ಪರ್ ಗಳಿಂದ ಪೋಸ್ಟ್ನಲ್ಲಿ ಪದವು ಕಾಣಿಸಿಕೊಂಡರೆ ಏನು ಅವಕಾಶ ಎಂದು ಹೇಳುವುದು ಮೂಲಭೂತವಾಗಿ ಮತ್ತು ಈ ಪದವು ಅಳಿಸಲ್ಪಡುವ ಅನುಪಾತ ಏನು ಈ ಪದವನ್ನು ಅಳಿಸುವ ವಿಸ್ಪರ್ ಗಳ ಅನುಪಾತ ಏನು ಮತ್ತು ಇದು ಅಳಿಸುವಿಕೆಯ ಅನುಪಾತದೊಂದಿಗೆ ಪದಗಳನ್ನು ಶ್ರೇಣೀಕರಿಸುತ್ತದೆ ಅವರು ಮೂಲಭೂತವಾಗಿ ಅಳಿಸುವಿಕೆ ಅನುಪಾತದಲ್ಲಿರುವ ಎಲ್ಲಾ ಪದಗಳನ್ನು ಶ್ರೇಣೀಕರಿಸುತ್ತಾರೆ ಮತ್ತು ಅವರು ಉನ್ನತ ಹತ್ತು ಮತ್ತು ಕೆಳಗಿನ ಉನ್ನತ ಕೀವರ್ಡ್ ಗಳು ಮತ್ತು ಕೆಳಗಿನ ಕೀವರ್ಡ್ ಗಳನ್ನು ನೋಡಿದ್ದಾರೆ ಇಲ್ಲಿನ ಕೋಷ್ಟಕ ನಿಮಗೆ ಉನ್ನತ ಕೀವರ್ಡ್ ಮತ್ತು ಕೆಳಗಿನ ಕೀವರ್ಡ್ ಗಳನ್ನು ತೋರಿಸುತ್ತದೆ ನಾವು ಅದನ್ನು ಮುಂದಿನ ಸ್ಲೈಡ್ ನಲ್ಲಿ ನೋಡೋಣ ಅವರು ಒಂಬತ್ತು ದಶಲಕ್ಷ ಮೂಲ ವಿಸ್ಪರ್ ಗಳಿಗಾಗಿ ಈ ವಿಧಾನವನ್ನು ನಡೆಸಿದರು ಅವರು ಒಂದು ದಶಮಾಂಶ ಏಳು ದಶಲಕ್ಷ ಅಳಿಸಲಾಗಿದೆ ಎರಡು ಸಾವಿರದ ಮುನ್ನೂರ ಇಪ್ಪತ್ತನಾಲ್ಕು ಕೀವರ್ಡ್ ಗಳನ್ನು ಅಳಿಸುವಿಕೆ ಅನುಪಾತದಿಂದ ಶ್ರೇಣೀಕರಿಸಲಾಗಿದೆ ಎಂದು ಅವರು ನೋಡಿದರು ಅಳಿಸುವಿಕೆಯಲ್ಲಿ ಯಾವ ವರ್ಗಗಳು ದೊಡ್ಡದಾಗಿದೆ ಎಂಬುದನ್ನು ನೋಡಲು ಅವರು ಹಸ್ತಚಾಲಿತವಾಗಿ ಅವುಗಳನ್ನು ವರ್ಗಗಳಲ್ಲಿ ಇರಿಸಿದರು ಅವರು ಸೆಕ್ಸ್ಟಿಂಗ್ ಸೆಲ್ಫಿ ಚಾಟ್ ವಿಷಯ ಭಾವನೆಗಳನ್ನು ಹೊಂದಿದ್ದ ವಿಭಾಗಗಳು ಅಳಿಸಲಾದ ವಿಸ್ಪರ್ ಗಳಿಗೆ ಸಂಬಂಧಿಸಿದ ಉನ್ನತ ಐವತ್ತು ಕೀವರ್ಡ್ ಗಳು ಮತ್ತು ಅಳಿಸಲಾದ ವಿಸ್ಪರ್ ಗಳಿಗೆ ಕನಿಷ್ಠ ಸಂಬಂಧಿಸಿರುವ ಉನ್ನತ ಐವತ್ತು ಕೀವರ್ಡ್ ಗಳು ಮೇಲ್ಭಾಗದಲ್ಲಿರುವ ಐವತ್ತು ಕೀವರ್ಡ್ ಗಳಿವೆ ಟೇಬಲ್ ನ ಕೆಳಭಾಗವು ಅಳಿಸಿದ ವಿಸ್ಪರ್ ಗಳನ್ನು ನಿಮಗೆ ನೀಡುತ್ತದೆ ಮೂಲಭೂತವಾಗಿ ನೀವು ಸೆಕ್ಸ್ಟಿಂಗ್ ಸೆಲ್ಫಿ ಮತ್ತು ಚಾಟ್ ಅನ್ನು ಹೆಚ್ಚಾಗಿ ಅಳಿಸಲಾದ ವಿಭಾಗಗಳು ಮತ್ತು ಭಾವನೆಗಳು ಧರ್ಮ ಮನರಂಜನೆ ಜೀವನ ಕಥೆ ಕೆಲಸ ರಾಜಕೀಯ ಮತ್ತು ಇತರವುಗಳು ವಿಸ್ಪರ್ ಗಳಿಂದ ಕಡಿಮೆ ಅಳಿಸಲಾದ ವರ್ಗಗಳಾಗಿವೆ ಎಂದು ತೋರಿಸುತ್ತದೆ ಈ ರೇಖಾ ನಕ್ಷೆ ನಿಮಗೆ ನಿಜವಾಗಿ ಅಳಿಸುವಿಕೆ ತೋರಿಸುತ್ತಿದೆ ಅಂದರೆ ಅಳಿಸುವಿಕೆ ಯಾವ ರೀತಿಯಲ್ಲಿ ನಡೆಯುತ್ತಿದೆ ನಿಜವಾಗಿ ಅಳಿಸುವಿಕೆಗೆ ಎಷ್ಟು ಸಮಯ ಮತ್ತು ಸಂಬಂಧವನ್ನು ನೋಡೋಣ ಪೋಸ್ಟ್ ಮಾಡಿದ ಒಂದು ವಾರದೊಳಗೆ ಅಳಿಸಲಾದ ವಿಸ್ಪರ್ ಗಳಲ್ಲಿ ಎಪ್ಪತ್ತು ಪ್ರತಿಶತವನ್ನು ಅಳಿಸಲಾಗುತ್ತದೆ ಆದ್ದರಿಂದ ಅದು ಎಡದಿಂದ ಮೊದಲ ರೇಖಾ ನಕ್ಷೆ ಆಗಿದೆ ಇದು ಪೋಸ್ಟ್ ನ ಎಪ್ಪತ್ತು ಪ್ರತಿಶತ ಎಕ್ಸ್ ಅಕ್ಷವು ವಾರ ವೈ ಅಕ್ಷದ ಅಳಿಸುವಿಕೆಗೆ ಸಂಭವನೀಯತೆ ವಿಸ್ಪರ್ ಗಳ ಅನುಪಾತವು ಅಳಿಸಲ್ಪಡುತ್ತದೆ ಪೋಸ್ಟ್ ಮಾಡಿದ ಒಂದು ವಾರದೊಳಗೆ ಎಪ್ಪತ್ತು ಶೇಕಡಾ ವಿಸ್ಪರ್ ಗಳನ್ನು ಅಳಿಸಲಾಗುತ್ತದೆ ವಿಸ್ಪರ್ ಅಳಿಸುವ ಮೊದಲು ವಿಳಂಬವನ್ನು ಬಲಭಾಗವು ತೋರಿಸುತ್ತದೆ ಇದು ಒಂದು ಎರಡು ಶೇಕಡಾ ವಿಸ್ಪರ್ ಗಳು ಒಂದು ತಿಂಗಳಿಗಿಂತ ಹೆಚ್ಚು ಕಾಲ ಉಳಿಯುತ್ತದೆ ನೀವು ನಾಲ್ಕು ವಾರಗಳನ್ನು ಹೊಂದಿದ್ದರೆ ಅದು ಎಡಭಾಗದಲ್ಲಿರುವ ರೇಖಾ ನಕ್ಷೆ ಆಗಿದೆ ಈಗ ಬಲಭಾಗದಲ್ಲಿರುವ ವಿಷಯ ವಿಶ್ಲೇಷಣೆಯನ್ನು ನೋಡೋಣ ಉತ್ತಮವಾದ ವಿಶ್ಲೇಷಣೆ ಎರಡು ನೂರು ಸಾವಿರ ಇತ್ತೀಚಿನ ವಿಸ್ಪರ್ ಗಳಿಗೆ ರೀಕ್ರಾಲಿಂಗ್ ಮಾಡಲಾಗಿದೆ ಅವರು ಎಷ್ಟು ಗಂಟೆಗಳು ಎಂದು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿದರು ಇದು ಒಂದು ವಾರದ ಮೊದಲ ರೇಖಾ ನಕ್ಷೆ ಗಂಟೆಗಳಲ್ಲಿ ವಿಶ್ಲೇಷಣೆ ಏನು ಎಂದು ಅವರು ಆಸಕ್ತಿ ಹೊಂದಿದ್ದಾರೆ ಅವರು ವಾಸ್ತವವಾಗಿ ಮೂವತ್ತೆರಡು ಸಾವಿರದ ನೂರ ಐವತ್ತು ಮೂರು ಅಳಿಸಲಾಗಿದೆ ಎಂದು ಕಂಡುಹಿಡಿದರು ಪೀಕ್ ಅಳಿಸುವಿಕೆಯು ಮೂರರಿಂದ ಒಂಬತ್ತು ಗಂಟೆಗಳ ನಡುವೆ ಇತ್ತು ಅದು ಯಾವುದೇ ಪೋಸ್ಟ್ ನಲ್ಲಿದೆ ಅದು ಎರಡನ್ನೂ ಅಳಿಸಿದರೆ ಮೂರರಿಂದ ಒಂಬತ್ತು ಗಂಟೆಗಳ ನಡುವೆ ಇರುತ್ತದೆ ಬಹುಪಾಲು ಇಪ್ಪತ್ತನಾಲ್ಕು ಗಂಟೆಗಳಲ್ಲಿ ಅಳಿಸುತ್ತದೆ ಆದ್ದರಿಂದ ನೀವು ಈ ಒಂದು ವಾರದ ಅ೦ಕಿ ಸ೦ಖ್ಯೆ ಮಾಹಿತಿಯನ್ನು ಸಮೀಪೀಕರಣ ಮಾಡಿದರೂ ಸಹ ಅವುಗಳಲ್ಲಿ ಹೆಚ್ಚಿನವು ಮೊದಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಅಳಿಸಲ್ಪಡುತ್ತವೆ ಬಳಕೆದಾರರ ಸಂವಹನಗಳು ಅವರು ಮಾಡಿದ ಮತ್ತೊಂದು ಆಸಕ್ತಿದಾಯಕ ವಿಶ್ಲೇಷಣೆಯಾಗಿದೆ ಇದು ಬಳಕೆದಾರರು ಎಷ್ಟು ಬಾರಿ ನಿಜವಾಗಿ ಸಂವಹನ ನಡೆಸುತ್ತಾರೆ ಈ ಸಂದರ್ಭದಲ್ಲಿ ಎರಡು ಹ್ಯಾಂಡಲ್ ಗಳು ವಾಸ್ತವವಾಗಿ ಅವುಗಳ ನಡುವೆ ಸಂವಹನ ನಡೆಸುತ್ತವೆ ಈ ರೇಖಾ ನಕ್ಷೆ ನಿಮಗೆ ಎಕ್ಸ್ ಅಕ್ಷದ ಮೇಲೆ ತೋರಿಸುತ್ತಿದೆ ಜೋಡಿಯಾಗಿರುವ ಬಳಕೆದಾರರ ನಡುವಿನ ಭೌಗೋಳಿಕ ಅಂತರ ಸಹಜವಾಗಿ ಇವುಗಳು ಜನರು ನಿಜವಾಗಿ ಬಹಿರಂಗಪಡಿಸುವ ಸ್ಥಳಗಳು ಬಳಕೆದಾರರ ಜೋಡಿಗಳ ಶೇಕಡಾವಾರು ಸಂಖ್ಯೆ ಏನು ನಿಜವಾಗಿ ಸಂವಹನ ನಡೆಸುತ್ತಿರುವ ಬಳಕೆದಾರರ ಜೋಡಿಗಳ ಶೇಕಡಾವಾರು ಎಷ್ಟು ಎಂದು ತೋರಿಸುತ್ತಿದೆ ಬಣ್ಣಗಳು ಎರಡು ಪರಸ್ಪರ ಕ್ರಿಯೆಗಳಲ್ಲಿ ನೀಲಿ ಇದೆ ಹಳದಿಗಳು ಎರಡರಿಂದ ಐದು ಸಂವಹನಗಳು ಕೆಂಪು ಆರರಿಂದ ಹತ್ತು ಪರಸ್ಪರ ಕ್ರಿಯೆಗಳು ಹತ್ತು ಸಂವಹನಗಳ ಮೇಲೆ ಇರುವ ಯಾವುದಾದರೂ ಕ್ರಿಯೆಗೆ ವಾಸ್ತವವಾಗಿ ಹಸಿರು ಬಣ್ಣ ನೀಡಲಾಗಿದೆ ವಿಸ್ಪರ್ ನಲ್ಲಿ ಹೆಚ್ಚಿನ ಸಂವಹನಗಳ ಸಂಖ್ಯೆಯು ನಿಜವಾಗಿಯೂ ಕಡಿಮೆಯಾಗಿದೆ ಎಂದು ನೀವು ಈಗಾಗಲೇ ಊಹಿಸಬಹುದು ಇದು ಮತ್ತೆ ನೆಟ್ವರ್ಕ್ ವಿಶ್ಲೇಷಣೆಯನ್ನು ಬಳಸಿಕೊಂಡು ನಾವು ಈಗಾಗಲೇ ನೋಡಿದ ವಿಷಯಗಳನ್ನು ಬಳಸಿಕೊಂಡು ನೀವು ನಿಜವಾಗಿ ನಿರ್ಣಯವನ್ನು ಮಾಡಬಹುದು ಅದಕ್ಕಾಗಿಯೇ ರೇಖಾ ನಕ್ಷೆಯಲ್ಲಿ ಹಸಿರು ತುಂಬಾ ಕಡಿಮೆಯಾಗಿದೆ ಅದರಲ್ಲಿ ತೊಂಬತ್ತು ಪ್ರತಿಶತದಷ್ಟು ಇಬ್ಬರು ಬಳಕೆದಾರರು ಒಂದೇ ಸ್ಥಿತಿಯಲ್ಲಿದ್ದಾರೆ ಎಪ್ಪತ್ತೈದು ಪ್ರತಿಶತದಷ್ಟು ಬಳಕೆದಾರರು ಅವರ ದೂರವು ನಲವತ್ತು ಮೈಲಿಗಳಿಗಿಂತ ಕಡಿಮೆಯಿದೆ ಆದ್ದರಿಂದ ಇದು ಮೂಲಭೂತವಾಗಿ ಎಪ್ಪತ್ತೈದು ಪ್ರತಿಶತದೊಳಗೆ ಬಳಕೆದಾರರು ನಲವತ್ತು ಮೈಲಿಗಳಿಗಿಂತ ಕಡಿಮೆ ದೂರವನ್ನು ಹೊಂದಿದ್ದು ಬಳಕೆದಾರರನ್ನು ಬಹಳ ನಿಕಟವಾಗಿ ಜೋಡಿಸಲಾಗಿದೆ ಎಂದು ತೋರಿಸುತ್ತದೆ ಅದೇ ಹತ್ತಿರದ ಪ್ರದೇಶದಲ್ಲಿ ಸಣ್ಣ ಬಳಕೆದಾರರ ಜನಸಂಖ್ಯೆ ಎದುರಿಸುವ ಹೆಚ್ಚಿನ ಅವಕಾಶ ಆದ್ದರಿಂದ ನೀವು ಹತ್ತರಿಂದ ನೂರಕ್ಕಿಂತ ಕಡಿಮೆ ರೇಖಾ ನಕ್ಷೆ ಅನ್ನು ನೋಡಿದರೆ ನೂರರಿಂದ ಒಂದು ಲಕ್ಷ ಎಡಭಾಗದಲ್ಲಿ ಒಂದು ಸಾವಿರ ಕ್ಕಿಂತ ಹೆಚ್ಚು ಮತ್ತು ನಂತರ ಬಲಭಾಗದಲ್ಲಿರುವ ಜೋಡಿಯಾಗಿರುವ ಬಳಕೆದಾರರ ಸಂಯೋಜಿತ ಪೋಸ್ಟ್ ಎಡಭಾಗವು ನಿಮಗೆ ಹತ್ತಿರದ ಪ್ರದೇಶದಲ್ಲಿ ಬಳಕೆದಾರರ ಜನಸಂಖ್ಯೆಯನ್ನು ತೋರಿಸುತ್ತಿದೆ ಬಲಭಾಗವು ಜೋಡಿಯಾಗಿರುವ ಬಳಕೆದಾರರ ಪೋಸ್ಟ್ ಗಳ ಸಂಯೋಜಿತ ಸಂಖ್ಯೆಯನ್ನು ನಿಮಗೆ ತೋರಿಸುತ್ತಿದೆ ಇಬ್ಬರು ಬಳಕೆದಾರರು ಪೋಸ್ಟ್ ಮಾಡುವ ಹೆಚ್ಚಿನ ವಿಸ್ಪರ್ ಗಳು ಅವರು ಪರಸ್ಪರ ಎದುರಿಸುವ ಸಾಧ್ಯತೆ ಹೆಚ್ಚು ಬಳಕೆದಾರರು ಹೆಚ್ಚು ಪೋಸ್ಟ್ ಮಾಡುವ ಸಾಧ್ಯತೆಯಿದ್ದರೆ ಅವರು ಹೆಚ್ಚು ಸಂವಹನ ನಡೆಸುವ ಸಾಧ್ಯತೆಯಿದೆ ಆದ್ದರಿಂದ ಇದು ನಿಜವಾಗಿಯೂ ಜೋಡಿಯಾಗಿರುವ ಬಳಕೆದಾರರ ಪೋಸ್ಟ್ ಗಳ ಸಂಯೋಜಿತ ಸಂಖ್ಯೆಯ ಸರಿಯಾದ ರೇಖಾ ನಕ್ಷೆ ಹೆಚ್ಚು ವಿಸ್ಪರ್ ಮಾಡುವ ಇಬ್ಬರು ಬಳಕೆದಾರರು ಪೋಸ್ಟ್ ಮಾಡುತ್ತಾರೆ ಅದು ನೀವು ಮತ್ತು ನಾನು ಸಂವಹನ ಮಾಡಲು ಬಯಸಿದರೆ ನೀವು ಮತ್ತು ನಾನು ನಿಜವಾಗಿಯೂ ಹೆಚ್ಚು ವಿಸ್ಪರ್ ಗಳನ್ನು ರಚಿಸಿದರೆ ಅದು ನೀವು ಮತ್ತು ನಾನು ಹೆಚ್ಚು ಸಂವಹನ ಎಂದು ತೋರಿಸುತ್ತದೆ ಅದು ನೀವು ಸೆಳೆಯಬಹುದಾದ ತೀರ್ಮಾನವಾಗಿದೆ ಈಗ ವಿಸ್ಪರ್ ಗಳಲ್ಲಿ ಈ ನೆಟ್ವರ್ಕ್ ನಲ್ಲಿ ಬಳಕೆದಾರರು ಇವುಗಳಲ್ಲಿ ಹೇಗೆ ತೊಡಗಿಸಿಕೊಂಡಿದ್ದಾರೆ ಎಂಬುದನ್ನು ನೋಡಿ ಆದ್ದರಿಂದ ಇಲ್ಲಿ ಎಕ್ಸ್ ಅಕ್ಷವು ವಾರದ ಸಮಯವಾಗಿದೆ ವೈ ಅಕ್ಷವು ಬಳಕೆದಾರರ ಸಂಚಿತ ಸಂಖ್ಯೆ ಮತ್ತು ಈ ರೇಖಾ ನಕ್ಷೆನಲ್ಲಿ ಚಿತ್ರಿಸಲಾದ ಎರಡು ಅ೦ಕಿ ಸ೦ಖ್ಯೆ ಮಾಹಿತಿಗಳು ಅಸ್ತಿತ್ವದಲ್ಲಿರುವ ಮತ್ತು ಉತ್ಪತ್ತಿಯಾಗುತ್ತಿರುವ ಹೊಸ ವಿಷಯವಾಗಿದೆ ವಾರಕ್ಕೆ ಸರಿಸುಮಾರು ಎಂಭತ್ತು ಸಾವಿರ ಬಳಕೆದಾರರು ಪ್ರತಿದಿನ ಸಂವಹನ ನಡೆಸುತ್ತಿದ್ದಾರೆ ಇಡೀ ನೆಟ್ವರ್ಕ್ ನಲ್ಲಿ ಹೊಸ ಪೋಸ್ಟ್ ಗಳು ಸ್ಥಿರವಾಗಿರುತ್ತವೆ ಅದನ್ನು ನಾವು ಮುಂದಿನ ರೇಖಾ ನಕ್ಷೆನಲ್ಲಿಯೂ ನೋಡುತ್ತೇವೆ ಇದು ಹೇಗೆ ಮರುಹೆಸರಿಸುತ್ತದೆ ಎಂದರೆ ರೇಖಾ ನಕ್ಷೆನಲ್ಲಿ ವಾರಕ್ಕೆ ರಚಿಸಲಾದ ಹೊಸ ವಿಷಯವನ್ನು ನೀವು ನೋಡಿದರೆ ಅವು ನಿಜವಾಗಿ ಅಡ್ಡಲಾಗಿ ಒಂದೇ ರೀತಿ ಕಾಣುತ್ತವೆ ನೆಟ್ವರ್ಕ್ ಗೆ ಸೇರ್ಪಡೆಗೊಳ್ಳುತ್ತಿರುವ ಹೆಚ್ಚಿನ ಬಳಕೆದಾರರಿದ್ದರೂ ಸಹ ಉತ್ಪತ್ತಿಯಾಗುತ್ತಿರುವ ಹೊಸ ವಿಷಯವು ನಿಜವಾಗಿ ಹೆಚ್ಚುತ್ತಿರುವಂತೆ ತೋರುತ್ತಿಲ್ಲ ಈ ರೇಖಾ ನಕ್ಷೆನಲ್ಲಿ ನೀವು ನಿಜವಾಗಿ ನೋಡಬಹುದಾದ ಆಸಕ್ತಿದಾಯಕ ತೀರ್ಮಾನವೆಂದರೆ ಹೊಸ ಬಳಕೆದಾರರು ಸೇರಿದರೂ ಇಡೀ ನೆಟ್ವರ್ಕ್ ನಲ್ಲಿ ದೈನಂದಿನ ಹೊಸ ಪೋಸ್ಟ್ ಗಳು ಸ್ಥಿರವಾಗಿರುತ್ತವೆ ಬಳಕೆದಾರರ ಸಂಖ್ಯೆಯು ಹೆಚ್ಚುತ್ತಿರುವುದನ್ನು ನೀವು ನೋಡಬಹುದು ಹಾಗಾಗಿ ಬಳಕೆದಾರರು ಹೆಚ್ಚಾಗುತ್ತಿದ್ದರೂ ಪೋಸ್ಟ್ ಗಳು ಹೆಚ್ಚಾಗಬೇಕು ತೊಡಗಿಸಿಕೊಳ್ಳುವಿಕೆ ಹೆಚ್ಚಾಗಬೇಕು ಎಂದು ಇದು ಮೂಲತಃ ತೋರಿಸುತ್ತದೆ ಆದರೆ ಇದು ಆಗುತ್ತಿಲ್ಲ ಇದು ಮೂಲಭೂತವಾಗಿ ನೆಟ್ವರ್ಕ್ ಗೆ ಪ್ರವೇಶಿಸುವ ಕೆಲವು ವಿಷಯವನ್ನು ಉತ್ಪಾದಿಸುವ ಮತ್ತು ನಂತರ ಈಗಾಗಲೇ ನೆಟ್ವರ್ಕ್ ನಲ್ಲಿದೆ ಎಂದು ತಿಳಿದಿರುವ ಬಹಳಷ್ಟು ಜನರು ವಿಷಯವನ್ನು ಉತ್ಪಾದಿಸುತ್ತಿಲ್ಲ ಎಂದು ತೋರಿಸುತ್ತದೆ ಅದಕ್ಕಾಗಿಯೇ ವಿಷಯವು ಉತ್ಪತ್ತಿಯಾಗುತ್ತಿರುವ ನಿವ್ವಳ ಪ್ರಮಾಣವು ಯಾವಾಗಲೂ ಒಂದೇ ಆಗಿರುತ್ತದೆ ಹೆಚ್ಚು ಬಳಕೆದಾರರಿದ್ದರೂ ಇದಕ್ಕೆ ಸೇರಿಸಲಾಗುತ್ತದೆ ಬಳಕೆದಾರರ ತೊಡಗಿಸಿಕೊಳ್ಳುವಿಕೆ ಆದ್ದರಿಂದ ನಾನು ನಿಮಗೆ ನಿಜವಾಗಿ ತೋರಿಸುವ ರೇಖಾ ನಕ್ಷೆ ಇಲ್ಲಿದೆ ವಿಸ್ಪರ್ ಗಳು ಮತ್ತು ಪ್ರತ್ಯುತ್ತರಗಳ ಸಂಖ್ಯೆ ಇದು ವಾರಗಳು ಇದು ವಾರಗಳಲ್ಲಿಯೂ ಇದೆ ಆದ್ದರಿಂದ ಇದು ಒಂದೇ ರೀತಿಯ ರೇಖಾ ನಕ್ಷೆ ಆಗಿದೆ ಮತ್ತು ನೀವು ನೋಡಿದರೆ ಹೊಸ ಮತ್ತು ಹಳೆಯ ಬಳಕೆದಾರರ ವಿಸ್ಪರ್ ಗಳು ಮತ್ತು ಪ್ರತ್ಯುತ್ತರಗಳ ಸಂಖ್ಯೆಯನ್ನು ನೀವು ನೋಡುತ್ತೀರಿ ಉನ್ನತ ಹೊಸ ಬಳಕೆದಾರರು ವಿಷಯದಲ್ಲಿ ಇಪ್ಪತ್ತು ಶೇಕಡಾ ಕೊಡುಗೆಯನ್ನು ಮಾಡುತ್ತಾರೆ ಹೊಸ ಬಳಕೆದಾರರಿಂದ ವಿಷಯವು ಬೆಳೆಯುವುದಿಲ್ಲ ಆದ್ದರಿಂದ ಇದು ನಿರ್ದಿಷ್ಟ ವಾರದ ವಿಸ್ಪರ್ ಗಳು ಮತ್ತು ಪ್ರತ್ಯುತ್ತರಗಳ ಸಮಯ ಮತ್ತು ಸಂಖ್ಯೆ ಹಿಂದಿನ ರೇಖಾ ನಕ್ಷೆ ಬಳಕೆದಾರರ ಸಂಚಿತ ಸಂಖ್ಯೆ ಬಲ ಸಂಚಿತ ಬಳಕೆದಾರರ ಸಂಖ್ಯೆ ಆದ್ದರಿಂದ ಅಸ್ತಿತ್ವದಲ್ಲಿರುವ ಬಳಕೆದಾರನು ರೇಖಾ ನಕ್ಷೆ ಬಾರ್ ಅನ್ನು ನಿಜವಾಗಿ ಪರಿಶೀಲಿಸದೆಯೇ ಬೆಳಕು ಚೆಲ್ಲುತ್ತಾನೆ ಅದು ಏರಿದೆ ಇದು ಬಳಕೆದಾರರ ಸಂಖ್ಯೆಯು ನಿಜವಾಗಿ ಏರಿದೆ ಎಂದು ತೋರಿಸುತ್ತದೆ ನೆಟ್ವರ್ಕ್ ನಲ್ಲಿರುವ ಪೋಸ್ಟ್ ಮತ್ತು ಪ್ರತ್ಯುತ್ತರಗಳು ಬಳಕೆದಾರರ ಸಂಖ್ಯೆ ಹೆಚ್ಚಿದ್ದರೂ ಸಹ ಸಾಕಷ್ಟು ಸ್ಥಿರವಾಗಿರುತ್ತದೆ ಎಂದು ಮುಂದಿನ ರೇಖಾ ನಕ್ಷೆ ಮೂಲಭೂತವಾಗಿ ನಿಮಗೆ ತೋರಿಸುತ್ತದೆ ಸರಿಯಾಗಿದೆ ಆದ್ದರಿಂದ ಅವರು ಬಳಕೆದಾರ ತೊಡಗಿಸಿಕೊಳ್ಳುವುದಕ್ಕೆ ಹೊಂದಿದ್ದ ತೀರ್ಮಾನವಾಗಿದೆ ಅದು ಮೂಲತಃ ನಾವು ಪ್ರಾರಂಭಿಸಿದ ಪ್ರಶ್ನೆಯನ್ನು ಪರಿಹರಿಸುತ್ತದೆ ಅಂದರೆ ಬಳಕೆದಾರರು ವಿಸ್ಪರ್ ಗಳಂತಹ ನೆಟ್ವರ್ಕ್ ನಲ್ಲಿ ವಿಭಿನ್ನವಾಗಿ ತೊಡಗಿಸಿಕೊಂಡಿದ್ದಾರೆ ಆದ್ದರಿಂದ ತೀರ್ಮಾನವು ಸಾಂಪ್ರದಾಯಿಕ ಸಾಮಾಜಿಕ ನೆಟ್ವರ್ಕ್ಗಳಿಂದ ಸ್ಪಷ್ಟವಾಗಿ ಭಿನ್ನವಾಗಿದೆ ಸರಾಸರಿ ಮಾರ್ಗದ ಉದ್ದವು ವಿಭಿನ್ನವಾಗಿದೆ ಕ್ಲಸ್ಟರಿಂಗ್ ಗುಣಾಂಕವು ವಿಭಿನ್ನವಾಗಿದೆ ಎಂದು ನಾವು ನೋಡಿದ್ದೇವೆ ಅಳಿಸುವಿಕೆಯು ವಾಸ್ತವವಾಗಿ ಸಾಕಷ್ಟು ಹೆಚ್ಚಾಗಿದೆ ಮತ್ತು ಅಂತಹ ತೀರ್ಮಾನಗಳನ್ನು ನಾವು ನೋಡಿದ್ದೇವೆ ಬಲವಾದ ಬಳಕೆದಾರ ಗುರುತುಗಳು ಅಥವಾ ನಿರಂತರ ಸಾಮಾಜಿಕ ಲಿಂಕ್ ಗಳಿಲ್ಲದೆ ಬಳಕೆದಾರರು ಅಪರಿಚಿತರೊಂದಿಗೆ ಸಂವಹನ ನಡೆಸುತ್ತಾರೆ ಇದು ಬಳಕೆದಾರರು ಬಲ ನೆಟ್ವರ್ಕ್ ನಲ್ಲಿರುವ ಯಾವುದೇ ಯಾದೃಚ್ಛಿಕ ಜನರೊಂದಿಗೆ ಸಂವಹನ ನಡೆಸುತ್ತಿದ್ದಾರೆ ಎಂಬ ತೀರ್ಮಾನದಿಂದ ಪಡೆಯಲಾಗಿದೆ ಬಳಕೆದಾರರ ನಡುವೆ ನಿರಂತರ ಸಂಬಂಧವಿರಲಿಲ್ಲ ಮಿತಗೊಳಿಸುವಿಕೆಯು ಸಹಜವಾಗಿ ಅವಶ್ಯಕವಾಗಿದೆ ಏಕೆಂದರೆ ವಿಷಯವನ್ನು ಹೆಚ್ಚು ಅಳಿಸಲಾಗುತ್ತಿದೆ ಆದ್ದರಿಂದ ಈ ವಾರದಲ್ಲಿ ನನ್ನ ಬಳಿ ಇರುವುದು ಅಷ್ಟೆ ಈ 8 2 ವಾರದಲ್ಲಿ ನಾವು ಯಾವ ಅನಾಮಧೇಯ ನೆಟ್ವರ್ಕ್ ಗಳು ಎಂಬುದನ್ನು ನಾವು ನೋಡಿದ್ದೇವೆ ಅವುಗಳು ನೀವು ಹೆಚ್ಚಿನ ಅನಾಮಧೇಯತೆಯನ್ನು ಕಾಪಾಡಿಕೊಳ್ಳಬಹುದಾದ ವಿಷಯವನ್ನು ಪೋಸ್ಟ್ ಮಾಡಬಹುದಾದ ನೆಟ್ವರ್ಕ್ ಗಳಾಗಿವೆ ವಾರ 8 1 ರಲ್ಲಿ ನಮಗೆ ನೀಡಲಾದ ಬಹು ಖಾತೆಗಳೊಂದಿಗೆ ಒಂದೇ ರೀತಿಯ ರೆಸಲ್ಯೂಶನ್ ಅನ್ನು ಹೇಗೆ ಮಾಡಬೇಕೆಂದು ನಾವು ನೋಡಿದ್ದೇವೆ ಅದು ನಮಗೆ ಸಿಗುತ್ತದೆ ಮುಂದಿನ ವಾರದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇನೆ